ಶುಭೋದಯ ಸ್ನೇಹಿತರೆ ರೆಕ್ಕೆಯನ್ನು ಹೇಗೆ ಗುರುತಿಸಬೇಕು ಎಲ್ಲಿ ಗುರುತಿಸಬೇಕು ಅದಕ್ಕೋಸ್ಕರ ಸೆಟ್ಟಿಂಗ್ ಕೋನವನ್ನು ನೀಡಬೇಕು ಅಥವಾ ಬೇಡ ಬಾಲದ ಅಳತೆಯು ಎಷ್ಟು ಇರಬೇಕು ಅಡ್ಡ ಬಾಲಕ್ಕೆ ಸೆಟ್ಟಿಂಗ್ ಕೋನವನ್ನು ನೀಡಬೇಕು ಅಥವಾ ಬೇಡ ಎಂಬುವುದನ್ನು ನಾವು ಈ ಎರಡು ಸ್ಥಿತಿಗಳನ್ನು ಕಂಡುಹಿಡಿಯಲು ಅಂದರೆ ಮೊದಲನೆಯದು ವಿಮಾನದ ಸ್ಥಾಯಿಯಾಗಿ ಸ್ಥಿರತೆಯಲ್ಲಿರುತ್ತದೆ ಅಂದರೆ Cm0 ಮತ್ತು 𝐶m 0 ಅಂದರೆ ಧನಾತ್ಮಕ ಆಂಗಲ್ ಆಫ್ ಅಟ್ಯಾಕ್ ಇರುವಾಗ ಇದನ್ನು ಟ್ರಿಮ್ ಮಾಡಬಹುದು ಮತ್ತು ಪರಿಕಲ್ಪನಾ ವಿನ್ಯಾಸದಲ್ಲಿ ನಾವು ಅದನ್ನು ಹೇಗೆ ಆರಂಭಿಸಿದೆವು ಎಂದರೆ ನಿಮಗೆ Cm ವಿರುದ್ಧ CL ತಿಳಿದಿರುತ್ತದೆ ಮತ್ತು ಈ ರೀತಿಯಲ್ಲಿರುತ್ತದೆ ಹಾಗೂ Cm ಏನು ಎಂದರೆ ಸ್ಟಾಸ್ಟಿಕ್ ಮಾರ್ಜಿನ್ ಮತ್ತು ಸ್ಟಾಸ್ಟಿಕ್ ಮಾರ್ಜಿನ್ ಹೇಗೆ ವ್ಯಾಖ್ಯಾನಿಸಿದ್ದಾರೆ ಎಂದರೆ ಇದು ತಟಸ್ಥ ಕೇಂದ್ರವಾದರೆ ಮತ್ತು ಇದು CG ಹಾಗಿದ್ದರೆ ಇವುಗಳಲ್ಲಿನ ಅಂತರವನ್ನು ಸ್ಟಾಸ್ಟಿಕ್ ಮಾರ್ಜಿನ್ ಎನ್ನುತ್ತೇವೆ ಮತ್ತು ಅದನ್ನು ಕಾರ್ಡ್ ಶೇಕಡ ಪ್ರಮಾಣದಲ್ಲಿ ನೋಡುತ್ತಾರೆನಾನು ಈಗ ಅದನ್ನು ಕಾರ್ಡ್ 15 ಪ್ರತಿಶತ ಆಗಿರುತ್ತದೆ ಎಂದು ಹೇಳಿದಾಗ ಅಂದರೆ ಈ ಅಂತರವು 0 15 𝑐¯ ಆಗಿರುತ್ತದೆ ಮೀನ್ ಏರೋಡೈನಮಿಕ್ ಕಾರ್ಡ್ 𝑐¯ ಅಂದರೆ ರೆಕ್ಕೆಯ ಮೀನ್ ಏರೋಡೈನಮಿಕ್ ಕಾರ್ಡ್ ಆಗಿರುತ್ತದೆ ಹೀಗಾಗಿ ಈ ರೀತಿಯಲ್ಲಿ ನಾವು ವಿನ್ಯಾಸ ಮಾಡಿದರೆ ಸರಿಯಾಗಿರುತ್ತದೆ ಅಂದರೆ ನನಗೆ 15 ಪ್ರತಿಶತ ಸ್ಟಾಸ್ಟಿಕ್ ಮಾರ್ಜಿನ್ ಬೇಕು ಸಾಮಾನ್ಯವಾಗಿ ವಿಮಾನಗಳು 5 ರಿಂದ 10 ಪ್ರತಿಶತ ಮೌಲ್ಯದಲ್ಲಿ ವಿನ್ಯಾಸ ಮಾಡಿರುತ್ತಾರೆ ಆದರೆ ಪರಿಕಲ್ಪನಾ ಹಂತದಲ್ಲಿ ನೀವು ಸಾಂಪ್ರದಾಯಿಕವಾದಂತಹ ಮೌಲ್ಯವನ್ನು ಆಯ್ದುಕೊಳ್ಳುತ್ತೀರಾ ನಂತರ ನಮ್ಮ ಅನುಭವದ ಮೇಲೆ CG ನಿರ್ವಹಿಸುವುದು ಕಠಿಣವಾಗುತ್ತದೆ ಒಮ್ಮೆ ನನಗೆ Cm ವಿರುದ್ಧ CL ತಿಳಿದ ಮೇಲೆ ನಾನು ಅದನ್ನು Cm ವಿರುದ್ಧ 𝛼 ರೂಪದಲ್ಲಿ ಸುಲಭವಾಗಿ ನೋಡಬಹುದು ಅಲ್ಲಿ ಸ್ಲೋಪ್ Cmಇರುತ್ತದೆ ಮತ್ತು ಇದು 𝛼 ಆಗಿರುತ್ತದೆ ಇವುಗಳನ್ನು ನಾನು ಸುಲಭವಾಗಿ ಲಿಫ್ಟ್ ತೂಕಕ್ಕೆ ಸಮಾನವಾಗಿದೆ ಎನ್ನುವುದರ ಮುಖಾಂತರ ಆಯ್ದುಕೊಳ್ಳುತ್ತೇನೆ ಅಲ್ಲಿನ ಅವಶ್ಯಕ CL ನನಗೆ ತಿಳಿದಿರುತ್ತದೆ ಆಗ 𝐶L 𝐶LO 𝐶Lα𝛼 ಹೀಗಾಗಿ ನನಗೆ ಅಲ್ಪ ಸಿಗುತ್ತದೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಪರಿಕಲ್ಪನಾ ಹಂತದಲ್ಲಿ ನೀವು ಸಿಗುತ್ತಿರುವ ಅಂತಹ ಎಲ್ಲಾ ಲಿಫ್ಟ್ ರೆಕ್ಕೆಯಿಂದ ಬರುತ್ತಿದೆ ಎಂದುಕೊಂಡಿರುತ್ತೇವೆ ಆದರೆ ವಾಸ್ತವಿಕ ರೂಪದಲ್ಲಿ ಸ್ವಲ್ಪ ಪ್ರಮಾಣದ ಲಿಫ್ಟ್ ಫ್ಯೂಸೆಲಾಜ್ದಿಂದ ಸ್ವಲ್ಪ ಪ್ರಮಾಣ ಬಾಲದಿಂದ ಸಿಗುತ್ತದೆ ಆದರೆ ಪರಿಕಲ್ಪನಾ ಹಂತದಲ್ಲಿ ಲಿಫ್ಟ್ದಲ್ಲಿ ರೆಕ್ಕೆಯ ಪ್ರಾಬಲ್ಯತೆ ಹೆಚ್ಚಾಗಿರುವುದರಿಂದ ನಾನು ಈ ರೀತಿ ಅಂದಾಜು ಮಾಡುತ್ತೇನೆ ಇದನ್ನು ನಾನು Cm ವಿರುದ್ಧ 𝛼 ರೂಪದಲ್ಲಿ ಪರಿವರ್ತಿಸುತ್ತೇನೆ ಹಾಗೂ ಈಗ ನಾನು ಗಮನಿಸಿದರೆ ನನಗೆ ನಿರ್ದಿಷ್ಟವಾದಂತಹ Cm0 ಮೌಲ್ಯ ಇಲ್ಲಿ ಬೇಕಾಗಿದೆ ಅದು ಕ್ಯಾಮ್ಬರ್ ರೆಕ್ಕೆಯ ಮುಖಾಂತರ ಉತ್ಪತ್ತಿಮಾಡುತ್ತದೆ ಈಗ ನಾನು ರೆಕ್ಕೆಯ a c ಮುಂದೆ ಮಾಡಿದರೆ ವಿಮಾನದ CGಗಿಂತ ಸ್ವಲ್ಪ ಮುಂದೆ ಮಾಡಿದಾಗ ಈ ಅಂಶವು ಧನಾತ್ಮಕ ಆಗುತ್ತದೆ ಆದರೆ ಇದು ಸದಾ ಋಣಾತ್ಮಕವಾಗಿ ಕ್ಯಾಮ್ಬರ್ ಏರ್ ಫಾಯ್ಲ್ ಗೆ ಆಗಿರುತ್ತದೆ ಆದರೆ ಅದು ರಿಫ್ಲೆಕ್ಸ್ ಏರ್ ಫಾಯ್ಲ್ ಗೆ ಧನಾತ್ಮಕ ಆಗಿರುತ್ತದೆ ಹೀಗಾಗಿ ಕ್ಯಾಮ್ಬರ್ ಧನಾತ್ಮಕ ಕ್ಯಾಮ್ಬರ್ ಮತ್ತು ಋಣಾತ್ಮಕ ಕ್ಯಾಮ್ಬರ್ ಆಗಿರುತ್ತದೆ ಆದರೆ ಸಾಂಪ್ರದಾಯಿಕವಾಗಿ ಹೇಳುವುದಾದರೆ ಕ್ಯಾಮ್ಬರ್ ಏರ್ ಫಾಯ್ಲ್ ರೆಕ್ಕೆಗಳಲ್ಲಿ Cmac ಮೌಲ್ಯ ಸದಾ ಋಣಾತ್ಮಕ ಆಗಿರುತ್ತದೆ ನನಗೆ Cm0 ಮೌಲ್ಯ ಧನಾತ್ಮಕವಾಗಿ ಬೇಕಾಗಿರುವುದರಿಂದ ಇದನ್ನು ನಾನು ಸರಿಪಡಿಸಬೇಕಾಗಿದೆ ಹೀಗಾಗಿ ಒಂದು ರೀತಿಯಲ್ಲಿ ಇದನ್ನು ಸರಿಪಡಿಸುವುದು ಎಂದರೆ ಈ ಅಂಶವನ್ನು ಧನಾತ್ಮಕವಾಗಿ ಮಾಡಬೇಕು ಅಂದರೆ ರೆಕ್ಕೆಯ a c ಸ್ಥಾನವನ್ನು ವಿಮಾನದ CG ಗಿಂತ ಮುಂದೆ ಇಡಬೇಕು ನಂತರ ನಾನು ಧನಾತ್ಮಕ ಮೂಮೆಂಟ್ ಕುಶಲತೆಯಿಂದ ಋಣಾತ್ಮಕ ಮೌಲ್ಯವನ್ನು ನೀಡಿ ತಯಾರಿಸಬಹುದು ಮತ್ತು ಇದನ್ನು ಋಣಾತ್ಮಕ ಅಡ್ಡ ಬಾಲದ ಟೆಲ್ ಸೆಟ್ಟಿಂಗ್ ಎನ್ನುತ್ತಾರೆ ಆದರೆ ಇದರ ಕೊಡುಗೆಯನ್ನು ಹೆಚ್ಚಿಗೆ ಮಾಡುವುದಾದರೆ ಈ ಅಂಶವು VH ಬಾಲದ ಗಾತ್ರದ ಅನುಪಾತ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಮತ್ತು ಈ ಕಾರಣದಿಂದ ವಿನ್ಯಾಸಗಾರರು ಬಾಲದ ಗಾತ್ರ ಮೂಲಕ ಕಾರ್ಯನಿರ್ವಹಿಸುತ್ತಾರೆ ಮೊದಲನೆಯ ಪ್ರಶ್ನೆಯು ಎಂದರೆ ಎಷ್ಟು ಪ್ರಮಾಣದ ಬಾಲದ ಗಾತ್ರವನ್ನು ಅವನು ಆಯ್ದುಕೊಳ್ಳುತ್ತಾರೆ ಮತ್ತು ಅದರ ಪರಿಣಾಮವನ್ನು ತಕ್ಷಣದಲ್ಲಿ ಗಮನಿಸುತ್ತಾನೆ ನೀವು ಬಾಲದ ಗಾತ್ರದ ಅನುಪಾತವನ್ನು ಹೆಚ್ಚಿಸಿದ ಹಾಗೆ ತಟಸ್ಥ ಕೇಂದ್ರವು ಹಿಂದೆ ಹೋಗುತ್ತದೆ ಮತ್ತು ಇನ್ನೂ ಸ್ಥಿರತೆಯನ್ನು ಅದು ಹೊಂದುತ್ತದೆ ಏಕೆಂದರೆ VH ಇಲ್ಲಿದೆ ಈ ರೀತಿಯಲ್ಲಿ ವಿನ್ಯಾಸಗಾರರು ಈ ಮಾಹಿತಿಗಳನ್ನು ವಿವಿಧ ವಿಮಾನಗಳಿಗೆ ಉಪಯೋಗಿಸಲು ಇಚ್ಚಿಸುತ್ತಾರೆ ಏನಿದು ಬಾಲ ಗಾತ್ರದ ಅನುಪಾತ ಅವರು ಸಂಖ್ಯೆಯನ್ನು ಆಯ್ದುಕೊಳ್ಳುತ್ತಾರೆ ಐತಿಹಾಸಿಕ ಮಾಹಿತಿಗಳನ್ನು ಉಪಯೋಗಿಸಿಕೊಳ್ಳುವುದಕ್ಕಿಂತ ಮುಂಚೆ ಈ ವಿಮಾನದ Cm0 ಸೂತ್ರವನ್ನು ಅಂದರೆ ರೆಕ್ಕೆಯ Cmac ನಾವು ಒಮ್ಮೆ ಗಮನಿಸೋಣ ಇದು ನನಗೆ ಪರಿಕಲ್ಪನಾ ವಿನ್ಯಾಸದಲ್ಲಿ ತಿಳಿದಿದೆ ಅಥವಾ ಇಲ್ಲ ಎಂದರೆ ಹೌದು ನನಗೆ ಇದು ತಿಳಿದಿದೆ ಏಕೆಂದರೆ ಅವನ್ನು ಹಂತಗಳಲ್ಲಿ ನಾನು ಏರ್ ಫಾಯ್ಲ್ ಆಯ್ಕೆ ಮಾಡಿದ್ದೇನೆ ನನಗೆ ಏರ್ ಫಾಯ್ಲ್ ತಿಳಿದಿದ್ದರೆ ರೆಕ್ಕೆಯ Cmac ಮೌಲ್ಯವು ಎಷ್ಟು ಎಂದು ತಿಳಿದಿರುತ್ತದೆ CL0 ಗೊತ್ತಿದೆಯಾ ಹೌದು CL0 ತಿಳಿದಿದೆ ಹೇಗೆಂದರೆ ನಾನು 6 ಸಂಖ್ಯೆ ಹೊಂದಿರುವಂತಹ ಏರ್ ಫಾಯ್ಲ್ ಆಯ್ಕೆ ಮಾಡಿದ್ದೇನೆ ಹರಿವು ಲಾಮಿನರ್ ಆಗಿರಬಹುದು ಆಗ ನನಗೆ ಮೂಡುವಂತಹ ಪ್ರಶ್ನೆಯು ಏನೆಂದರೆ ವಿಮಾನದ XCG ನನಗೆ ತಿಳಿದಿದೆಯೇ ಎಂದು ಇದು ಕಠಿಣವಾದ ಅಂಶವಾಗಿರುತ್ತದೆ ಹೀಗಾಗಿ ಪುನಃ ನಾವು ಐತಿಹಾಸಿಕ ಮಾಹಿತಿಯ ಪ್ರಯೋಜನೆಗಳನ್ನು ತೆಗೆದುಕೊಳ್ಳಬಹುದು ಮತ್ತು ಇದು 40 ಪ್ರತಿಶತ ಅಥವಾ ಸರಿಸುಮಾರು 38 ಪ್ರತಿಶತದಿಂದ 45 ಪ್ರತಿಶತ ವರೆಗೆ ರೆಕ್ಕೆಯ ಲೀಡಿಂಗ್ ಎಡ್ಚ್ದಿಂದ ಅಥವಾ ಪ್ರೊಪೆಲ್ಲರ್ದಿಂದ ಆಗಿರಬಹುದು ನಮಗೆ ಸಿಗುವಂತಹ ಒಟ್ಟು ಉದ್ದದ 38ರಿಂದ 45 ಪ್ರತಿಶತ ದೂರದಲ್ಲಿ CG ಇರುತ್ತದೆ ಇವೆಲ್ಲವೂ ಸಂಖ್ಯೆಗಳ ಆಗಿದ್ದು ಮತ್ತು ಒಬ್ಬ ಒಳ್ಳೆಯ ವಿನ್ಯಾಸಕಾರರಾಗಿ ಇದನ್ನು CG ಇರುವಂತಹ ಬೇರೆ ಸಂರಚನೆ ರೂಪದಲ್ಲಿ ನೋಡುತ್ತಾರೆ ಉದಾಹರಣೆಗೆ ನಾನು CG ಬಗ್ಗೆ ಹೇಳುವುದಾದರೆ ವಿಮಾನದ CG ಜಾಗವು ನೀವು ಹೊಂದಿರುವಂತಹ ನಿಗದಿತ ರೀತಿಯ ಪೇಲೋಡ್ ಅಥವಾ ಪ್ರಯಾಣಿಕರು ಕೂರುವ ಸಂರಚನೆ ಮೇಲೆ ನಿರ್ಧಾರಿತವಾಗಿರುತ್ತದೆ ಈ ವಿಮಾನವನ್ನು ನೀವು ಗಮನಿಸಿದರೆ ಇಲ್ಲಿ ಪ್ರಯಾಣಿಕರು ಕೂರುತ್ತಾರೆ ಏರ್ ಬಸ್ ಬೋಯಿಂಗ್ ರೀತಿಯಲ್ಲಿ CG ಹಿಂದೆ ಹೋಗುವಂತಹ ಪ್ರವೃತಿ ಇಲ್ಲಿರುತ್ತದೆ ಆದರೆ ನೀವು ಸೆಸ್ನಾ206 ಗಮನಿಸಿದರೆ ಪ್ರಯಾಣಿಕರು ಇಲ್ಲಿಯೇ ಇರಬೇಕು ಹೀಗಾಗಿ ಈ ಭಾಗವು ಖಾಲಿಯಾಗಿರುತ್ತದೆ ಆದ್ದರಿಂದ CG ಸ್ಥಾನವು ಸರಿಸುಮಾರು ಒಟ್ಟು ಉದ್ದದ 25 ಪ್ರತಿಶತ ಆಗಿರುತ್ತದೆ ಹೀಗಾಗಿ ಯಾವ ರೀತಿಯ ವಿಮಾನವನ್ನು ನೀವು ಉಪಯೋಗಿಸುತ್ತೀರಾ ಎಂಬುದು ಪ್ರಮುಖವಾಗಿರುತ್ತದೆ ಹೀಗಾಗಿ ನಾನು ಏನು ಮಾಡಬೇಕು ಎಂದರೆ 38 ಪ್ರತಿಶತ ಗಿಂತ ನಾನು 25 ಪ್ರತಿಶತದಿಂದ ಹೆಚ್ಚಿನ ಮೌಲ್ಯವಾದ 40 ಪ್ರತಿಶತ ಎಂದುಕೊಳ್ಳಬಹುದು ಇದನ್ನು ಸರಿಪಡಿಸಬಹುದು ಆದರೆ ಸೂಚನೆಗಳ ಪ್ರಕಾರ ನನ್ನ ಕೋರಿಕೆ ಏನೆಂದರೆ ನೀವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಆಯ್ಕೆ ಮಾಡಿಕೊಂಡಿರುವ ಅಂತಹ ಸಾಮಾನ್ಯವಾದ ವಿಮಾನಕ್ಕೆ ನೀಡಬೇಕಾಗುತ್ತದೆ ಏಕೆಂದರೆ ಪ್ರತಿಯೊಂದು ವಿಮಾನವು ಅದರದೇ ಆದಂತಹ ಮಿಷನ್ ಅವಶ್ಯಕತೆಗಳನ್ನು ಹೊಂದಿರುತ್ತದೆ ಹಾಗೂ ಅದಕ್ಕೆ ತಕ್ಕಂತೆ ನಾವು CG ನಿರ್ದಿಷ್ಟವಾಗಿ ಕಂಡು ಹಿಡಿಯುತ್ತೇವೆ ಅಂತಿಮ ಕ್ಷಣದಲ್ಲಿ ನೀವು ಸಾಕಷ್ಟು ಬದಲಾವಣೆಗಳನ್ನು ಮಾಡಬೇಕಾಗುತ್ತದೆ ಬನ್ನಿ ಸೆಸ್ನಾ206 ಗಮನಿಸೋಣ ನಮ್ಮಲ್ಲಿ ಸೆಸ್ನಾ206 ಇದೆ ಇಲ್ಲಿ ಸರಾಸರಿ ಉದ್ದವು 28 ಅಡಿ ಆಗಿರುತ್ತದೆ ಮತ್ತು CG ಸರಿಸುಮಾರು 6 ಅಡಿ ದೂರ ಆಗಿರುತ್ತದೆ ಹೀಗಾಗಿ 628 ಎಷ್ಟು ಆಗಬಹುದು ಅದು 314 ಆಗುತ್ತದೆ ಹೀಗಾಗಿ 3 02 ಅಂದರೆ 22 ಪ್ರತಿಶತ ಆಗುತ್ತದೆ ಇದು ಗರಿಷ್ಠ ಮುಂದಿನ CG ಆಗಿದ್ದು ಗರಿಷ್ಠ ಹಿಂದಿನ CG ಸ್ವಲ್ಪ ಕಡಿಮೆ ಆಗಿರುತ್ತದೆ ಹೀಗಾಗಿ ನಾನು 25 ಅಥವಾ 40 ಎಂದು ಬರೆದಾಗ ಸರ್ ಅದು 22 ಪ್ರತಿಶತ ಎಂದು ಹೇಳಿ ನನಗೆ ನ್ಯಾಯಾಲಯಕ್ಕೆ ತೆಗೆದುಕೊಂಡು ಹೋಗುವುದಿಲ್ಲ ಆದ್ದರಿಂದ ಯಾವ ರೀತಿಯ ಸಂರಚನೆಯನ್ನು ಹೊಂದಿದೆ ಎಂಬುದಕ್ಕೆ ನೀವು ಜವಾಬ್ದಾರಿ ಆಗಿರುತ್ತೀರಿ ಏಕೆಂದರೆ ಅಂತಿಮ ಗುರಿಯು ನೀವು ಸರಕುಗಳನ್ನು ಅಥವಾ ಪ್ರಯಾಣಿಕರನ್ನು ತೆಗೆದುಕೊಂಡು ಹೋಗುತ್ತೀರಾ ಎಂದು ಆಗಿರುತ್ತದೆ ಹೀಗಾಗಿ ಇದು ತುಂಬಾ ಪ್ರಮುಖವಾಗಿದೆ ನಾವು ಮೊದಲು ವಿನ್ಯಾಸವನ್ನು ನೋಡಬೇಕು ಹೇಗೆ ನೀವೆಲ್ಲ ಮಾಹಿತಿಗಳನ್ನು ಇಲ್ಲಿ ಉಪಯೋಗಿಸಬಹುದು ಮತ್ತು ನಂತರ ನೀವು ಇಲ್ಲಿ ರೆಕ್ಕೆಯನ್ನು ಆಯ್ಕೆ ಮಾಡುತ್ತೀರಾ ಯಾವಾಗಲೂ ಇಂತಹ ಸಂದರ್ಭದಲ್ಲಿ ವಿನ್ಯಾಸದ ಇಂಜಿನಿಯರ್ ಮತ್ತು ಏರೋಡೈನಮಿಕ್ ಇಂಜಿನಿಯರ್ ಅಥವಾ ವಿಮಾನ ಶಾಸ್ತ್ರಜ್ಞ ಅಥವಾ ವಿನ್ಯಾಸದ ಇಂಜಿನಿಯರ್ ನಡುವೆ ವಿವಾದಗಳು ನಡೆಯುತ್ತವೆ ಇದು ಜೀವನದ ಒಂದು ಅಂಗವಾಗಿದೆ ಹೀಗಾಗಿ ಸುಲಭವಾದ ರೀತಿಯಲ್ಲಿ ಇಂತಹ ಸಂದರ್ಭದಲ್ಲಿ ಹೇಳುವುದಾದರೆ ನೀವು CG ಬಗ್ಗೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕು ಸಾಕಷ್ಟು ಸಂಖ್ಯಾಶಾಸ್ತ್ರದ ಮಾಹಿತಿಯನ್ನು ವಿವಿಧ ವಿಮಾನಗಳಿಗೆ ನೋಡಬೇಕು ಕಾಳಜಿಯನ್ನು ವಹಿಸಬೇಕು ಈಗ ನಾನು ಚರ್ಚಿಸುತ್ತಿರುವ ಹಾಗೆಪರಿಕಲ್ಪನಾ ಹಂತದಲ್ಲಿ ಏರ್ ಫಾಯ್ಲ್ ನಿರ್ಧರಿಸಿದ ಮೇಲೆ ನಮಗೆ ಎಷ್ಟು ಅಂಶಗಳು ಸಾಮಾನ್ಯವಾಗಿ ತಿಳಿದಿರುತ್ತದೆ ಹೀಗಾಗಿ ನಿಮಗೆ ಈ ಮೌಲ್ಯಗಳು ತಿಳಿದಿವೆ ಈ ಮೌಲ್ಯವು ತಿಳಿದಿದೆ ನಿಮಗೆ ರೆಕ್ಕೆಯ Xac ತಿಳಿದಿದೆ ಮತ್ತು ಬಾಲದ ಅಂದರೆ ಸಿಮ್ಮೆಟ್ರಿ ಏರ್ ಫಾಯ್ಲ್ CLα ಮೌಲ್ಯ ತಿಳಿದಿರುತ್ತದೆ ಸಾಮಾನ್ಯವಾಗಿ ಬಾಲದಲ್ಲಿ ಸಿಮ್ಮೆಟ್ರಿ ಏರ್ ಫಾಯ್ಲ್ ಉಪಯೋಗಿಸಲು ಹೇಳಿರುತ್ತಾರೆ ಆದರೆ ಅದರ ಅಸ್ಪೆಕ್ಟ್ ರೇಶಿಯೋ ರೆಕ್ಕೆಯ ಅಸ್ಪೆಕ್ಟ್ ರೇಶಿಯೋ ಗಿಂತ ಕಡಿಮೆ ಕಡಿಮೆ ಆಗಿರಬೇಕು ಏಕೆಂದರೆ ಬಾಲವು ರೆಕ್ಕೆಗಿಂತ ತಡವಾಗಿ ಸ್ಟಾಲ್ ಆಗಬೇಕು ಇವೆಲ್ಲವೂ ನಿಮಗೆ ತಿಳಿದಿದೆ ಒಂದು ಸಂಖ್ಯೆಯ ಗೋಸ್ಕರ ಒಂದು ಒಳ್ಳೆಯ ಯೋಚನೆಯೂ ನನಗೆ ಬಂದಿದೆ ಹಾಗಾದರೆ VH ದಿಂದ ರಕ್ಷಿಸಲು ಏನು ಪ್ರಮುಖವಾಗಿರುತ್ತದೆ ಮತ್ತು ಏನಿದು VH ಇದು ಬಾಲದ ಗಾತ್ರದ ಅನುಪಾತ ಆಗಿರುತ್ತದೆ ಯಾಕೆ ನಾನು ಇಷ್ಟೊಂದು ಪ್ರಾಮುಖ್ಯತೆಯನ್ನು VH ನೀಡುತ್ತಿದ್ದೇನೆ ಬನ್ನಿ ಗಮನಿಸೋಣ VH ಬಾಲದ ಗಾತ್ರದ ಅನುಪಾತ ಆಗಿರುತ್ತದೆ ನಾನು ಮಾತನಾಡುತ್ತಿರುವುದು ಅಡ್ಡ ಬಾಲ್ಯದ ಬಗ್ಗೆ ಆದರ್ಶ ರೂಪದಲ್ಲಿ ಇದು ರೆಕ್ಕೆಯಾಗಿದ್ದರೆ ಇದು ಬಾಲ ಆಗಿರುತ್ತದೆ ಇದು ಬಾಲದ a c ಆಗಿರುತ್ತದೆ ಮತ್ತು ವಿಮಾನದ CG ಇದು ಆಗಿರುತ್ತದೆ ಹೀಗಾಗಿ lt ಬಾಲದ ಮೂಮೆಂಟ್ ಆಗಿದ್ದು ಅದನ್ನು ಹೇಗೆ ವ್ಯಾಖ್ಯಾನಿಸಬಹುದು ಎಂದರೆ ಅದು ವಿಮಾನದ CG ಹಾಗೂ ಬಾಲದ a c ನಡುವಿನ ಅಂತರ ಆಗಿರುತ್ತದೆ ಆದರೆ ಸಮಸ್ಯೆಯು ಈ ಹಂತದಲ್ಲಿರುತ್ತದೆ CG ಬಗ್ಗೆ ನಮಗೆ ಖಾತರಿ ಇರುವುದಿಲ್ಲ CG ದಲ್ಲಿ ಬದಲಾವಣೆಗಳು ಇರಬಹುದು ಮತ್ತು ಕೆಲವೊಮ್ಮೆ lt ತೆಗೆದುಕೊಳ್ಳುವುದು ತುಂಬಾ ಕಠಿಣವಾಗುತ್ತದೆ ಏನಿದು lt ಆದರೆ ಪರಿಕಲ್ಪನ ಹಂತದಲ್ಲಿ ನಾವು ಏನು ಮಾಡಬೇಕು ನಾವು VH ವ್ಯಾಖ್ಯಾನಿಸಿ ನೋಡಿದಾಗ ನೈಜ ರೂಪದಲ್ಲಿ ಅದು VHStSwltC ಪರಿಕಲ್ಪನಾ ಹಂತದಲ್ಲಿ ಅದು ಕಾರ್ಡ್ ಆಗಿರುತ್ತದೆ ಅದನ್ನು ನಾವು ರೆಕ್ಕೆಯ a c ಮತ್ತು ಬಾಲದ a c ನಡುವಿನ ದೂರ ಎಂದು ತೆಗೆದುಕೊಳ್ಳುತ್ತೇವೆ ಆದರೆ ನಿಜರೂಪದಲ್ಲಿ ಮೂಮೆಂಟ್ ಮೌಲ್ಯವು CG ಮೂಲಕ ಸಿಗುತ್ತದೆ ಎಂದು ನಿಮಗೆ ತಿಳಿದಿರಬೇಕು ಹಾಗೂ ಅದು ಬಾಲದಿಂದ ಸಿಗುತ್ತದೆ ಹೀಗಾಗಿ ಈ ದೂರವನ್ನು ಅಂದರೆ ವಿಮಾನದ CG ಮತ್ತು ಭಾಗದ a c ಪ್ರಮುಖವಾಗಿರುತ್ತದೆ ಆದರೆ ನಾವು ಅಳತೆಯನ್ನು ಬಳಸುತ್ತೇವೆ ಅದೇ ಕ್ಷಣದಲ್ಲಿ ನಿಮಗೆ ವಿಮಾನದ CG ಮತ್ತು ರೆಕ್ಕೆಯ a c ನಡುವಿನ ವ್ಯತ್ಯಾಸವು ಹೆಚ್ಚಿನ ಪ್ರಮಾಣದಲ್ಲಿ ಇರುವುದಿಲ್ಲ ಎಂದು ನಿಮಗೆ ತಿಳಿದಿದೆ ಹೀಗಾಗಿ ಈ ರೀತಿಯಲ್ಲಿ ಊಹೆ ಮಾಡುವುದು ತಪ್ಪಾಗುವುದಿಲ್ಲ ಅದು ಈ ವಿಧಾನವನ್ನು ಸುಲಭಗೊಳಿಸುತ್ತದೆ ಏಕೆಂದರೆ ನೀವು ಸಂಖ್ಯಾಶಾಸ್ತ್ರದ ಮಾಹಿತಿಯನ್ನು ಉಪಯೋಗಿಸುತ್ತೀರಾ ನಾನು ಬಹಳಷ್ಟು ಅಂಶಗಳು ಅಂದರೆ ಈ ಅಂಶಗಳನ್ನು ಹೊರತುಪಡಿಸಿ ಸರಿಸುಮಾರು ನನಗೆ ಫ್ಯೂಸೆಲಾಜ್ ಉದ್ದ ಎಷ್ಟು ಎಂದು ತಿಳಿದಿರಬೇಕು ಇವೆಲ್ಲವುಗಳ ನಂತರ ನಾವು ಬಾಲವನ್ನು ರೆಕ್ಕೆಯನ್ನು ಫ್ಯೂಸೆಲಾಜ್ಗೆ ಸೇರಿಸುತ್ತೇವೆ ಅದರ ಸ್ಥಾನವು ಯಾವುದು ಎಂದು ನಾನು ನಿರ್ಧರಿಸಬೇಕು ಅದು ಫ್ಯೂಸೆಲಾಜ್ ಉದ್ದದ ಮೇಲೆ ಅವಲಂಬಿತವಾಗಿರುತ್ತದೆ ಫ್ಯೂಸೆಲಾಜ್ ಉದ್ದ ಹಾಗೂ ಅದರ ವ್ಯಾಸವು ಎಷ್ಟು ಇರಬೇಕು ಎಂದು ನನಗೆ ಹೇಗೆ ತಿಳಿಯುತ್ತದೆ ಪುನಹ ನೀವು ಗಮನಿಸಿದರೆ ಅದು ಉದ್ದೇಶದ ಮೇಲೆ ಅವಲಂಬಿತವಾಗಿರುತ್ತದೆ ಅದು ಸಂಪೂರ್ಣವಾಗಿ ಪ್ರಯಾಣಿಕರಿಗಾಗಿ ಉಪಯೋಗಿಸಿದರೆ ದೊಡ್ಡ ವಿಮಾನ ಆದಲ್ಲಿ ಉದ್ದವು ಎಷ್ಟು ಪ್ರಯಾಣಿಕರನ್ನು ಹೊಂದಿರಬೇಕು ಎಂಬುದರ ಮೇಲೆ ನಿರ್ಧಾರಿತವಾಗಿರುತ್ತದೆ ಮತ್ತು ಪ್ರಯಾಣಿಕರು ವಿಮಾನದಲ್ಲಿ ಓಡಾಡುವಷ್ಟು ಜಾಗವು ಇರಬೇಕು ಹೀಗಾಗಿ ಅದು ವ್ಯಾಸವನ್ನು ನಿರ್ಧರಿಸುತ್ತದೆ ಆದರೆ ಅದು ಸಾಮಾನ್ಯವಾದಂತಹ ಸೆಸ್ನಾ 206 ವಾಯುಯಾನ ಆಗಿದ್ದರೆ ಅದರಲ್ಲಿ ಹೆಚ್ಚಾನುಹೆಚ್ಚಾಗಿ 4 ಅಥವಾ 6 ಪ್ರಯಾಣಿಕರನ್ನು ಹೊಂದಿರುತ್ತದೆ ಅವರಿಗೆ ಓಡಾಡಲು ಜಾಗದ ಅವಶ್ಯಕತೆಯೂ ಇರುವುದಿಲ್ಲ ಒಮ್ಮೆ ಹೋಗಿ ಕುಳಿತುಕೊಂಡರೆ ಆಯ್ತು ಹೀಗಾಗಿ ಇವೆಲ್ಲವೂ ವಿಮಾನವನ್ನು ನಿರ್ಧರಿಸುತ್ತದೆ ಅಂದರೆ ನೀವು ವಿನ್ಯಾಸ ಮಾಡುವಂತಹ ಫ್ಯೂಸೆಲಾಜ್ ನಿರ್ಧರಿಸುತ್ತದೆ ಒಂದು ಅದ್ಭುತವಾದಂತಹ ಸಂಖ್ಯಾಶಾಸ್ತ್ರದ ಮಾಹಿತಿ ಸಂಖ್ಯಾಶಾಸ್ತ್ರದ ಸೂಚನೆಗಳು ಲಭ್ಯ ಇದೆ ಅದು ವಿಮಾನದ ಒಟ್ಟು ತೂಕವನ್ನು ಉಪಯೋಗಿಸಿಕೊಂಡು ಅಂದಾಜು ಮೌಲ್ಯವನ್ನು ಕಂಡುಹಿಡಿದಿದೆ ಹಾಗೂ ಫ್ಯೂಸೆಲಾಜ್ ಉದ್ದ ಈ ರೀತಿಯಾಗಿರುತ್ತದೆ LaW0c ನಿಮಗೆ ಒಂದು ನೌಕಾ ವಿಮಾನದ ಉದಾಹರಣೆಯನ್ನು ನೀಡುತ್ತೇನೆ ಒಂದು ಅಂದಾಜು ಸಂಖ್ಯೆಯನ್ನು ನೀವು ರೇಮರ್ ಪುಸ್ತಕದಿಂದ ಆಯ್ದುಕೊಳ್ಳಬಹುದು ಇದು ಶಕ್ತಿಯನ್ನು ಹೊಂದದೇ ಇರುವಂತಹ ಸ್ಥಿತಿ a ಮತ್ತು c ಆಗಿರುತ್ತದೆ ಮತ್ತು ಇಲ್ಲಿ ಇನ್ನೊಂದು ಶಕ್ತಿಯನ್ನು ಹೊಂದಿರುವಂತಹ ನೌಕಾ ವಿಮಾನವು ಇರುತ್ತದೆ ಅದು ಒಂದು ಇಂಜಿನ್ ಹೊಂದಿರುವ ಸಾಮಾನ್ಯ ವಾಯುಯಾನ ಎರಡು ಇಂಜಿನ್ ಹೊಂದಿರುವ ಸಾಮಾನ್ಯ ವಾಯುಯಾನ ಮತ್ತು ಟರ್ಬೋ ಪ್ರಾಪ್ ಹೊಂದಿರಬಹುದು ಶಕ್ತಿಯನ್ನು ಹೊಂದದೇ ಇರುವಂತಹ ನೌಕಾ ವಿಮಾನದ ಮೌಲ್ಯವು a ದಲ್ಲಿ 0 86 ಮತ್ತು c ದಲ್ಲಿ 0 48 ಆಗಿದ್ದು ಶಕ್ತಿಯನ್ನು ಹೊಂದಿರುವಂತಹ ನೌಕಾ ವಿಮಾನದ ಮೌಲ್ಯ 0 48 ಆಗಿರುತ್ತದೆ ಸಾಮಾನ್ಯ ವಾದಂತಹ ಒಂದು ಇಂಜಿನ್ ಹೊಂದಿರುವ ವಾಯುಯಾನದಲ್ಲಿ ಅದು 4 23 ಆಗಿರುತ್ತದೆ ಮತ್ತು ಎರಡು ಇಂಜಿನ್ ಹೊಂದಿರುವ ಸಾಮಾನ್ಯ ವಾಯುಯಾನದಲ್ಲಿ ಅದು 0 42 ಆಗುತ್ತದೆ ಹಾಗೂ ಟರ್ಬೋ ಪ್ರೋಪ ಇದ್ದಾಗ ಅದರ ಮೌಲ್ಯವು 0 31 ಮತ್ತು 0 51 ಆಗುತ್ತದೆ ಇವೆಲ್ಲವೂ ಸಂಖ್ಯಾಶಾಸ್ತ್ರದ ಮೌಲ್ಯಗಳ ಆಗಿರುತ್ತದೆ ಮತ್ತು ಇದು ಒಳ್ಳೆಯ ಪರಸ್ಪರ ಸಂಬಂಧವನ್ನು ನೀಡುತ್ತದೆ ಹಾಗೂ ನೀವು ಇದನ್ನು ಉಪಯೋಗಿಸುತ್ತಿರುವಆಗ ಇದು FPS ಆಯಾಮಿ ನಲ್ಲಿ ಇದೆ ಎಂದು ತಿಳಿದಿರಬೇಕು ಅದು ಪ್ರಮುಖವಾಗಿದೆ ಹೊಸ ಪುಸ್ತಕಗಳಲ್ಲಿ ಹಾಗೂ ಇನ್ನಿತರ ಭಾಗಗಳಲ್ಲಿ SI ಆಯಾಮವನ್ನು ಉಪಯೋಗಿಸುತ್ತಾರೆ ಆದರೆ ನಾನು ನಿಮಗೆ FPS ದಲ್ಲಿ ನೀಡುತ್ತಿದ್ದೇನೆ ಅದು ಹೇಗೆ ಕಾಣಿಸುತ್ತದೆ ಗಮನಿಸೋಣ ನಾನು ಸೆಸ್ನಾ 206 ಮತ್ತು ಸೈನಸ್ 912 ಗಮನಿಸುತ್ತಿದ್ದೆ ಸೆಸ್ನಾ 206 ಒಂದು ಸಾಮಾನ್ಯವಾದಂತಹ ಒಂದು ಇಂಜಿನ್ ಹೊಂದಿರುವಂತಹ ವಾಯುಯಾನವಾಗಿದೆ ಮತ್ತು ಅದರ ತೂಕವು 3000 ಪೌಂಡ್ ಆಗಿದೆ ಹೀಗಾಗಿ c ಶಕ್ತಿಗಾಗಿ 3000 ಆಗಿರುತ್ತದೆ c ಮೌಲ್ಯ ಎಷ್ಟು ಅಂದರೆ c ಮೌಲ್ಯವು 0 23 ಇನ್ ಟು 4 37 ಆಗುತ್ತದೆ ಮತ್ತು ಇದರ ಮೌಲ್ಯವು ಸರಿಸುಮಾರು 28 ಅಡಿ 28 7 ಅಡಿ ಎಂದು ನೋಡಬಹುದು ವಾಸ್ತವಿಕವಾಗಿ ಇರುವಂತಹ ಅಳತೆಯನ್ನು ನಾನು ನೋಡಿದ್ದೇನೆ ಅದನ್ನು ನಾವು ಸರಿಸುಮಾರು 28 ಎಂದು ಪಡೆದಿದ್ದೇವೆ 28 ಅಡಿ 4 ಅಂಗುಲ ಇದು ಸೆಸ್ನಾ 206 ಗೆ ಆಗಿರುತ್ತದೆನಂತರ ನಾನು ಸೈನಸ್ 912 ಗೆ ಪರಸ್ಪರ ಸಂಬಂಧವನ್ನು ಗಮನಿಸುತ್ತಿದ್ದೆ ಅದು ಮೋಟರ್ ಗ್ಲೈಡರ್ ಆಗಿದೆ ಹೀಗಾಗಿ ಇದು ನೌಕಾ ವಿಮಾನ ಆಗಿದ್ದು ಮತ್ತು ಇದರ ತೂಕವು ಸರಿಸುಮಾರು 1200 ಪೌಂಡ್ ಆಗಿರುತ್ತದೆ ಹೀಗಾಗಿ ಅದು ನೌಕಾ ವಿಮಾನ ಆಗಿದ್ದು 1200 ತೂಕ ಎಂದರೆ ಅದರ ಮೌಲ್ಯವು 0 71 ಅಂದರೆ 0 71 ಇನ್ ಟು 1200 ಪೌಂಡ್ 0 48 ಆಗಿರುತ್ತದೆ ಮತ್ತು ಅದರ ಮೌಲ್ಯವು 21 ಅಡಿ ಆಗುತ್ತದೆ ಮತ್ತು ನಿಜವಾಗಿ ಅದು 21 3 ಅಡಿ ಆಗುತ್ತದೆ ಹೀಗಾಗಿ ಈ ಪರಸ್ಪರ ಸಂಬಂಧವೂ ಸರಿಯಾಗಿ ಕಾರ್ಯನಿರ್ವಹಿಸುವುದನ್ನು ನೀವು ಗಮನಿಸಬಹುದು ಮತ್ತು ರೇಮರ್ ಪುಸ್ತಕದಲ್ಲಿ ನೀಡಿರುವ ಹಾಗೆ ಇದು ಒಂದು ಒಳ್ಳೆಯ ದಾದ ಪರಸ್ಪರ ಸಂಬಂಧವೂ ಆಗಿರುತ್ತದೆ ಇಲ್ಲಿರುವಂತಹ ಸಂದೇಶವು ಏನೆಂದರೆ ಸುಲಭವಾಗಿ ನೀವು ಈ ಸೂತ್ರವನ್ನು ಈ ಪರಸ್ಪರ ಸಂಬಂಧಿತ ಸೂತ್ರವನ್ನು FPS ಆಯಾಮನಲ್ಲಿ ಉಪಯೋಗಿಸಬಹುದು ತಕ್ಷಣದಲ್ಲಿ ಫ್ಯೂಸೆಲಾಜ್ ಉದ್ದ ಎಷ್ಟು ಎಂದು ಪಡೆದುಕೊಳ್ಳಿ ಒಮ್ಮೆ ಫ್ಯೂಸೆಲಾಜ್ ಉದ್ದ ನಮಗೆ ತಿಳಿದ ಮೇಲೆ ಅಡ್ಡ ಬಾಲವನ್ನು ನಾವು ಎಲ್ಲಿ ಸೇರಿಸಬಹುದು ರೆಕ್ಕೆಯು ಸುಲಭವಾಗಿರುತ್ತದೆ ಗಾಳಿಯಲ್ಲಿ ಚಲಿಸುತ್ತಿರುವಂತಹ ಒಂದು ವಸ್ತುವನ್ನು ಅಂದರೆ ನಿರ್ದಿಷ್ಟವಾಗಿ ಫ್ಯೂಸೆಲಾಜ್ ನೀವು ಗಾಳಿಯಲ್ಲಿ ಚಲಿಸುತ್ತಿರುವ ಒಂದು ಸಿಲಿಂಡರ್ ಎಂದು ತೆಗೆದುಕೊಳ್ಳಬಹುದು ಅದನ್ನು ನಿರ್ಧರಿಸುವುದು ಪ್ರಮುಖವಾಗಿರುತ್ತದೆ ಅದರ ಉದ್ದ ಮತ್ತು ವ್ಯಾಸದ ಅನುಪಾತವು ಎಷ್ಟು ಆಗಿರಬೇಕು ಡ್ರ್ಯಾಗ್ ಆದಷ್ಟು ಕಡಿಮೆಯಾಗಿರಬೇಕು ಮತ್ತು ಮುಂದಿನ ಸೂಚನೆಗಳು ಅಲ್ಲಿ ಇರುತ್ತವೆ ಒಂದು ನಿಗದಿತ ಒಳ ಘನ ಅಳತೆಯು ld ಮೌಲ್ಯ 3 ರಿಂದ 5 ಸಬ್ಸಾನಿಕ್ ವೇಗಕ್ಕೆ ಸರಿಯಾಗಿರುತ್ತದೆ ಮತ್ತು ld ಮೌಲ್ಯ 12 ಗಿಂತ ಹೆಚ್ಚು ಸೂಪರ್ಸೋನಿಕ್ ವೇಗಕ್ಕೆ ಸರಿಯಾಗಿರುತ್ತದೆ 12 ಅಥವಾ 14 ಇವೆಲ್ಲವೂ ಕೇವಲ ಸಂಖ್ಯೆಗಳ ಆಗಿವೆ ಹೀಗಾಗಿ ಇವು ಎಷ್ಟು ಪ್ರಮಾಣದ ತೆಳ್ಳನೆಯ ಸಂರಚನೆಯನ್ನು ಫ್ಯೂಸೆಲಾಜ್ ಹೊಂದಿರಬೇಕು ಎಂದು ಪಡೆಯಲು ಸಹಾಯಮಾಡುತ್ತವೆ ಆದರೆ ಒಂದು ವಿಷಯವನ್ನು ಮರೆಯಬೇಡಿ ನೀವು ಸೆಸ್ನಾ 206 ವಿನ್ಯಾಸ ಮಾಡುವುದಾದರೆ ಅದರ ಅವಶ್ಯಕತೆಯೂ ಬೇರೆಯಾಗಿರುತ್ತದೆ ಅದರಲ್ಲಿ ಪ್ರಯಾಣಿಕರು ಚಲಿಸಲು ಸೌಲಭ್ಯ ಇರಬೇಕಾಗುತ್ತದೆ ಹೀಗಾಗಿ ನನಗೆ ಎತ್ತರದ ಅವಶ್ಯಕತೆಯೂ ಇರುವುದಿಲ್ಲ ಸೆಸ್ನಾ 206 ವಿಮಾನದಲ್ಲಿ ನೀವು ಕೇವಲ ಒಳಗಡೆ ಹೋಗಿ ಕುಳಿತುಕೊಳ್ಳಬೇಕು ಆದ್ದರಿಂದ ವ್ಯಾಸವು ಕಡಿಮೆಯಾಗುತ್ತದೆ ನಿಜವಾಗಿ ಫ್ಯೂಸೆಲಾಜ್ ವಿನ್ಯಾಸ ಮಾಡುವಾಗ ಈ ಸಂಗತಿಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅವೆಲ್ಲವುಗಳನ್ನು ಸಂಘಟಿಸಲು ನಾವು ಪ್ರಯತ್ನಿಸೋಣ ಆದರೆ ಇದು ಪರಿಕಲ್ಪನೆ ಹಂತದಲ್ಲಿ ಆಗಿರುತ್ತದೆ ಹೇಗೆ ಸರಿಸುಮಾರು ಮೌಲ್ಯಗಳನ್ನು ಎಷ್ಟು ಪ್ರಮಾಣದ ಉದ್ದ ಇರಬೇಕೆಂದು ತಿಳಿದುಕೊಳ್ಳುವುದು ತುಂಬಾ ಪ್ರಮುಖವಾಗಿರುತ್ತದೆ ನಾವು ಈಗ ಕೊಠಡಿಯಿಂದ ಆಚೆ ಬಂದಿದ್ದೇವೆ ಸಾಕಷ್ಟು ಸಮಯವನ್ನು ಕಪ್ಪು ಫಲಕದ ಮೇಲೆ ಚಿತ್ರ ಬಿಡಿಸಲು ಸೂತ್ರಗಳನ್ನು ಬರೆಯಲು ಉಪಯೋಗಿಸಿದ್ದೇವೆನಾವು ಕಲಿತಿರುವುದನ್ನು ಮರು ಪರಿಶೀಲಿಸಬೇಕು ವಿಮಾನವನ್ನು ನೋಡಿದಾಗ ಹೇಗೆ ನಮ್ಮ ಮನಸ್ಸು ಉತ್ಸಾಹಗೊಳ್ಳುತ್ತದೆ ಉದಾಹರಣೆಗೆ ವಿಮಾನವನ್ನು ನಾನು ಇಲ್ಲಿಂದ ಗಮನಿಸಿದರೆ ಎಷ್ಟು ಪ್ರಮಾಣದ ಸ್ಪ್ಯಾನ್ ರೆಕ್ಕೆಯು ಹೊಂದಿರಬೇಕು ಎಂಬುದು ಮೊದಲನೇ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಮೂಡುತ್ತದೆ ಹಾಗೂ ಇಲ್ಲಿ ನಾನು ಸೆಸ್ನಾ 206 ವಿಮಾನದ ಸನಿಹ ನಿಂತಿದ್ದೇನೆ ಮತ್ತು ಅದರ ಸ್ಪ್ಯಾನ್ ಸರಿಸುಮಾರು ದಾಖಲಿಸಿರುವ ಹಾಗೆ 36 ಅಡಿ ಇದೆ ಅದನ್ನು ನೀವು ಸುಲಭವಾಗಿ ಮೀಟರ್ ರೂಪದಲ್ಲಿ ಪರಿವರ್ತಿಸಬಹುದು 363 28 ಮೌಲ್ಯ ಸರಿಸುಮಾರು 11 ಮೀಟರ್ ಆಗುತ್ತದೆ 11 ರಿಂದ 12 ಮೀಟರ್ ಆಗುತ್ತದೆ ಹೀಗಾಗಿ ಅದು ನಮಗೆ ಸ್ಪ್ಯಾನ್ ನಿರ್ದಿಷ್ಟವಾದ ಮಾಹಿತಿಯು ನೀಡುತ್ತದೆ ಏಕೆಂದರೆ ನನಗೆ ಅದು ತಿಳಿದಿರಬೇಕು ನನ್ನ ಮುಂದಿನ ಪ್ರಶ್ನೆ ಏನು ಎಂದರೆ ಇದು ಸ್ಪ್ಯಾನ್ ಆದರೆ ಈ ರೆಕ್ಕೆಯ ಪ್ರದೇಶವು ಎಷ್ಟು ಏಕೆಂದರೆ ನಾವು ವಿಂಗ್ ಲೋಡಿಂಗ್ ಬಗ್ಗೆ ಸಾಕಷ್ಟು ಚರ್ಚಿಸಿದ್ದೇವೆ ಹೀಗಾಗಿ ನನಗೆ ವಿಮಾನದ ವಿಂಗ್ ಲೋಡಿಂಗ್ ತಿಳಿದಿರಬೇಕು ಏಕೆಂದರೆ ಹಿಂದಿನ ಕೆಲವು ಉಪನ್ಯಾಸಗಳಲ್ಲಿ ನಾವು ಅದನ್ನು ಚರ್ಚಿಸಿದ್ದೇವೆ ಒಮ್ಮೆ ನಾನು ಸ್ಪ್ಯಾನ್ ಗಮನಿಸಿದ ಮೇಲೆ ಅದರ ಪ್ರದೇಶವನ್ನು ಗಮನಿಸುತ್ತೇನೆ ಮತ್ತು ಈ ವಿಮಾನಕ್ಕೆ ಪ್ರದೇಶವು ಸರಿಸುಮಾರು 174 ಚದರ ಅಡಿ ಆಗಿರುತ್ತದೆ ಅದು ಸರಿಸುಮಾರು 16 ಚದರ್ ಮೀಟರ್ ಆಗುತ್ತದೆ ಮತ್ತು ನನಗೆ ಎಷ್ಟು ಪ್ರಮಾಣದ ವಿಂಗ್ ಲೋಡಿಂಗ್ ಎಂದು ತಿಳಿದಿರಬೇಕು ಹೀಗಾಗಿ ನಾನು ಸೆಸ್ನಾ 206 ವಿಮಾನದ ಒಟ್ಟು ತೂಕವನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ಒಟ್ಟು ತೂಕವು ಸರಿಸುಮಾರು 1636 kg ಆಗಿರುತ್ತದೆ ಹಾಗಾದರೆ ಒಟ್ಟು ತೂಕ 1636 kg ಮತ್ತು ರೆಕ್ಕೆಯ ಪ್ರದೇಶವು 16 17 ಚದರ ಮೀಟರ್ ಆಗುತ್ತದೆ ಹೀಗಾಗಿ ನನಗೆ ವಿಂಗ್ ಲೋಡಿಂಗ್ ಪಡೆದುಕೊಳ್ಳುವುದು ತುಂಬಾ ಸುಲಭವಾಗುತ್ತದೆ ವಿಂಗ್ ಲೋಡಿಂಗ್ ಸರಿ ಸುಮಾರು 100 105 100 kg ಪ್ರತಿ ಚದರ ಮೀಟರ್ ಆಗಿರುತ್ತದೆ ಮತ್ತು ಸಂಖ್ಯಾಶಾಸ್ತ್ರದ ಮಾಹಿತಿಯಿಂದ ಒಂದು ಇಂಜಿನ್ ಹೊಂದಿರುವಂತಹ ಸಾಮಾನ್ಯವಾದ ವಿಮಾನಕ್ಕೆ ನೀವು ಅದನ್ನು ಪರಿಶೀಲಿಸಬಹುದು ವಿಂಗ್ ಲೋಡಿಂಗ್ ಮೌಲ್ಯ ಸರಿಸುಮಾರು 100 kg ಪ್ರತಿ ಚದರ ಮೀಟರ್ ಆಗಿರುತ್ತದೆ ಇದನ್ನು ನಾನು ನೋಡಿದ ತಕ್ಷಣ ಪ್ರೊಪೆಲ್ಲರ್ ನೋಡದೆ ಇರಲು ಆಗುವುದಿಲ್ಲ ನಾನು ಮೊಟ್ಟಮೊದಲು ನೋಡುವುದು ಈ ಪ್ರೊಪೆಲ್ಲರ್ ಇಂತಹ 3 ಪ್ರೊಪೆಲ್ಲರ್ ಇಲ್ಲಿವೆ ಅದೇ ರೀತಿ ಕೆಲವೊಂದು ವಿಮಾನಗಳಲ್ಲಿ ಎರಡು ಪ್ರೊಪೆಲ್ಲರ್ ಇರುತ್ತವೆ ಅವುಗಳಲ್ಲಿ ಅದರದೇ ಆದಂತಹ ದಕ್ಷತೆಯ ಹಾಗೂ ಶಕ್ತಿಯ ಕಥೆಗಳು ಇರುತ್ತವೆ ಮತ್ತು ನೀವು ಪರಿಕಲ್ಪನಾ ವಿನ್ಯಾಸಕಾರರಾಗಿ ನೋಡಿದರೆ ಪ್ರತಿಯೊಂದು ಪ್ರೊಪೆಲ್ಲರ್ ಉದ್ದ ನನಗೆ ತಿಳಿದಿರಬೇಕು ಪ್ರೊಪೆಲ್ಲರ್ ಉದ್ದ ಸರಿಸುಮಾರು 3 ಅಡಿ ಆಗಿರುತ್ತದೆ ಮತ್ತು ನಿಮಗೆ ತಿಳಿದಿರುವ ಹಾಗೆ ಇದು ವೇರಿಯಬಲ್ ಪಿಚ್ ಪ್ರೊಪೆಲ್ಲರ್ ಆಗಿದೆ ಅಂದರೆ ವಿವಿಧ ವಿಮಾನದ ಸ್ಥಿತಿಗಳಲ್ಲಿ ಶಕ್ತಿಯನ್ನು ಅವಶ್ಯಕತೆ ತಕ್ಕಂತೆ ಹೆಚ್ಚಿಸಬಹುದು ಆದ್ದರಿಂದ ನಾನು ವಿವಿಧ ಪಿಚ್ ಕೋನದಲ್ಲಿ ಹಾರ ಬೇಕಾಗುತ್ತದೆ ಪ್ರೊಪೆಲ್ಲರ್ ಹೆಚ್ಚಿನ ದಕ್ಷತೆಯನ್ನು ಹೊಂದಿರುತ್ತದೆ ಎಂದು ನೋಡಿಕೊಳ್ಳಬೇಕು ನಾವು ಕೊಠಡಿಯಲ್ಲಿನ ಉಪನ್ಯಾಸದಲ್ಲಿ ತ್ರಸ್ಟ್ ಲೋಡಿಂಗ್ನಂತರ ಪವರ್ ಲೋಡಿಂಗ್ ಬಗ್ಗೆ ಚರ್ಚಿಸುವುದನ್ನು ನೀವು ನೆನಪಿಸಿಕೊಳ್ಳಬಹುದು ನೋಡಿ ಇದು IC ಇಂಜಿನ್ ಇರುವಂತಹ ಪ್ರೊಪೆಲ್ಲರ್ ಚಾಲಿತ ವಿಮಾನವಾಗಿದೆ ನಾವು ತ್ರಸ್ಟ್ ಲೋಡಿಂಗ್ ಬಗ್ಗೆ ಚರ್ಚಿಸುವುದಿಲ್ಲ ಹೀಗಾಗಿ ಎಷ್ಟು ಪ್ರಮಾಣದ ಪವರ್ ಲೋಡಿಂಗ್ ಇದೆ ಎಂದು ತಿಳಿದುಕೊಳ್ಳಲು ನಾವು ಇಚ್ಚಿಸುತ್ತೇವೆ ಮತ್ತು ಇಂತಹ ವಿಮಾನಕ್ಕೆ ಪವರ್ ಲೋಡಿಂಗ್ ಸರಿಸುಮಾರು 12 ಪೌಂಡ್ ಪ್ರತಿ ಹಾರ್ಸ್ ಪವರ್ ಆಗಿರುತ್ತದೆ ಪುನಹ ನೀವು ಸಂಖ್ಯಾಶಾಸ್ತ್ರದ ಮಾಹಿತಿಯನ್ನು ನೋಡಬಹುದು ಹಿಂದಿನ ಮಾಹಿತಿಯಲ್ಲಿ ಹೇಳಿರುವ ಹಾಗೆ ನೀವು ಇದನ್ನು ಉಪಯೋಗಿಸಬಹುದು ಹೀಗಾಗಿ ಪವರ್ ಲೋಡಿಂಗ್ ಸರಿಸುಮಾರು 12 ಪೌಂಡ್ ಪ್ರತಿ ಹಾರ್ಸ್ ಪವರ್ ಆಗಿರುತ್ತದೆ ಎಂದು ಪುನರಾವರ್ತಿಸುತ್ತೇನೆ ಈಗ ಇಲ್ಲಿಂದ ನಾನು ಲ್ಯಾಂಡಿಂಗ್ ಗೇರ್ ಕೂಡ ನೋಡಬಹುದು ನೀವು ಗಮನಿಸಿದರೆ ಇದು ಹಿಂದಿನ ಲ್ಯಾಂಡಿಂಗ್ ಚಕ್ರಗಳು ಆಗಿವೆ ಹೀಗಾಗಿ ಪರಿಕಲ್ಪನಾ ವ್ಯಕ್ತಿಯಾಗಿ ನನಗೆ ಚಕ್ರದ ಅಳತೆಯು ತಿಳಿದಿರಬೇಕು ಏಕೆಂದರೆ ನಾನು ಈಗ ಪರಿಕಲ್ಪನಾ ವಿನ್ಯಾಸವನ್ನು ಮಾಡುತ್ತಿದ್ದೇನೆ ಮತ್ತು ಚಕ್ರದ ಅಳತೆಯ ನನ್ನ ಮಾಹಿತಿಯ ಪ್ರಕಾರ 5 77 ಅಡಿ ಆಗಿರುತ್ತದೆ ನೀವು ನೋಡಬಹುದು ಚಕ್ರದ ಅಳತೆಯು ಅವಶ್ಯಕತೆಗಿಂತ ಕಡಿಮೆಯಾಗಿದೆ ಇದರಿಂದ ವಿಮಾನವು ಅಸ್ಥಿರವಾಗಬಹುದು ಹಾಗೂ ಅಳತೆಯು ಹೆಚ್ಚಾಗಿದ್ದರು ಅದು ಉಪಯೋಗಕಾರಿ ಆಗುವುದಿಲ್ಲ ಹೀಗಾಗಿ ವಿನ್ಯಾಸಗಾರರ ಹತ್ತಿರ ಒಂದು ನಿಗದಿತ ಮೌಲ್ಯವು ಇರುತ್ತದೆ ವಿವಿಧ ತೂಕಗಳಲ್ಲಿ ವಿವಿಧ ರೆಕ್ಕೆಗಳಿಗೆ ಸಂಖ್ಯಾಶಾಸ್ತ್ರದ ಮಾಹಿತಿಯನ್ನು ಉಪಯೋಗಿಸಿಕೊಳ್ಳಬಹುದು ಒಮ್ಮೆ ನಿಮಗೆ ಸಾಮಾನ್ಯ ವಾದಂತಹ ಅಳತೆಗಳು ತಿಳಿದಮೇಲೆ ನೀವು ಸರಳವಾಗಿ ಪರಿಕಲ್ಪನಾ ಚಿತ್ರವನ್ನು ಆರಂಭಿಸಬಹುದು ನಂತರ ಭೌತಶಾಸ್ತ್ರದ ನಿಯಮಗಳನ್ನು ಸೇರಿಸಬಹುದು ಮತ್ತು ನಿಮಗೆ ಬೇಕಾದ ರೀತಿಯಲ್ಲಿ ವಿಮಾನವನ್ನು ತಯಾರಿಸಬಹುದು ನೋಡಿ ಒಮ್ಮೆ ನಾನು ವಿಮಾನದ ಚಿತ್ರವನ್ನು ಬಿಡಿಸಲು ಆರಂಭಿಸಿದಾಗ ಅಂದರೆ ರೆಕ್ಕೆಯ ಪ್ರದೇಶವು ಎಷ್ಟು ಆಗಿರಬೇಕು ಅಥವಾ ಫ್ಯೂಸೆಲಾಜ್ ಪ್ರದೇಶ ಫ್ಯೂಸೆಲಾಜ್ ಘನ ಅಳತೆ ಎಷ್ಟು ಆಗಿರಬೇಕು ಎಂಬುದು ಮಾತ್ರ ಪ್ರಮುಖವಾಗಿ ಇರುವುದಿಲ್ಲ ಅವುಗಳನ್ನು ಪರಸ್ಪರ ಹೇಗೆ ನಿರ್ಧರಿಸಬೇಕು ಎಂಬುದು ನಿಮಗೆ ತಿಳಿದಿರಬೇಕು ಅಂದರೆ ನಾನು ನಿಮಗೆ ಈಗ ಒಬ್ಬ ಮಾನವನ ಚಿತ್ರವನ್ನು ಬಿಡಿಸಲು ಹೇಳಿದರೆ ನೀವು ಗಾತ್ರದ ಅನುಪಾತದ ಆಧಾರದ ಮೇಲೆ ಮಾನವ ಕಾಣುವ ರೀತಿಯಲ್ಲಿ ಚಿತ್ರವನ್ನು ಚಿತ್ರಿಸುತ್ತೀರಾ ಅದೇ ರೀತಿ ಸಾಂಪ್ರದಾಯಿಕವಾದಂತಹ ಸಿದ್ಧಾಂತಗಳಿಗೆ ಅದು ಸಾಂಪ್ರದಾಯಿಕವಾದಂತಹ ವಿಮಾನ ಎಂದು ತೋರಬೇಕು ಹೀಗಾಗಿ ಮೊಟ್ಟಮೊದಲನೆಯದಾಗಿ ನಿಮಗೆ ಹೌದು ಇದು ಪ್ರೊಪೆಲ್ಲರ್ ಕಾಕ್ಪಿಟ್ ನಿಂದ ಪ್ರೊಪೆಲ್ಲರ್ ಇರುವ ದೂರ ಎಷ್ಟು ಎಂದು ನಿಮಗೆ ತಿಳಿದಿರಬೇಕು ಅದನ್ನು ಸಾಮಾನ್ಯವಾದ ವಿಮಾನದ ಒಟ್ಟು ಉದ್ದಕ್ಕೆ ಸಂಬಂಧವನ್ನು ಸೃಷ್ಟಿಸಬೇಕು ಉದಾಹರಣೆಗೆ ವಿಮಾನದ ಒಟ್ಟು ಉದ್ದ ಅಂದರೆ ಇಲ್ಲಿಂದ ರಡ್ಡರ್ ತುದಿಯವರೆಗೆ 28 ಅಡಿ 3 ಅಂಗುಲ ಆಗುತ್ತದೆ 28 ಅಡಿ 3 ಅಂಗುಲ ಮತ್ತು ಇಲ್ಲಿಂದ ಕಾಕ್ಪಿಟ್ ವರೆಗೆ ಸರಿ ಸುಮಾರು 3 ಅಡಿ 9 ಅಂಗುಲ ಆಗುತ್ತದೆ ಹೀಗಾಗಿ ನೀವು ಈ 20 ಅಡಿ ಅನುಪಾತದ ಮೌಲ್ಯವನ್ನು 20 ಅಡಿ ಎಂದು ನೋಡಬಹುದು 28 ಅಡಿ ಉದ್ದವು 28 ಅಡಿ 3 ಅಂಗುಲ ಎಂದು ನೋಡಬಹುದು ಮತ್ತು ಇಲ್ಲಿಂದ ಕಾಕ್ಪಿಟ್ ವರೆಗೆ ಇರುವ ದೂರವು ಸರಿಸುಮಾರು 3 ಅಡಿ 9 ಅಂಗುಲ ಆಗಿರುತ್ತದೆ ಹೀಗಾಗಿ ಅನುಪಾತವು ಸರಿಸುಮಾರು 20 ರಿಂದ 25 ಪ್ರತಿಶತ ಅಥವಾ ನಿರ್ದಿಷ್ಟವಾಗಿ 22 ಪ್ರತಿಶತ ಆಗಿರುತ್ತದೆ ಆದ್ದರಿಂದ ನಾನು ಈ ಚಿತ್ರವನ್ನು ಚಿತ್ರಿಸುವಾಗ ಈ ಪ್ರಮಾಣದ ಪ್ರತಿಶತವನ್ನು ಕಾಕ್ಪಿಟ್ದಿಂದ ಹೊಂದಿರಬೇಕು ಎಂದು ತಿಳಿದುಕೊಂಡಿರುತ್ತೇನೆ ಮತ್ತು ಪ್ರಯಾಣಿಕರ ಆಧಾರದ ಮೇಲೆ ವಿನ್ಯಾಸವನ್ನು ಅಳತೆ ರೂಪಕ್ಕೆ ಮಾಡುತ್ತೇನೆ ಇದು ಸಾಮಾನ್ಯ ವಾದಂತಹ ಮೇಲಿನ ರೆಕ್ಕೆ ಹೊಂದಿರುವಂತಹ ವಿಮಾನಕ್ಕೆ ಪ್ರಮುಖವಾಗಿರುತ್ತದೆ ಮೇಲಿನ ರೆಕ್ಕೆಯು ಇಲ್ಲಿಂದ ಪ್ರಾರಂಭವಾಗುತ್ತದೆ ಹೀಗಾಗಿ ಈ ಮಾಹಿತಿಗಳು ಪರಿಕಲ್ಪನಾ ಚಿತ್ರ ಬಿಡಿಸುವಾಗ ತುಂಬಾ ಪ್ರಮುಖವಾಗಿರುತ್ತದೆ ಹಾಗೂ ಇಲ್ಲಿಂದ ನಾನು ನಿರ್ಣಯಕರ್ತ ಸ್ಥಾನವಾಗಿ ತೆಗೆದುಕೊಳ್ಳುವುದಾದರೆ ಅಡ್ಡ ಸ್ಟಬಿಲೈಜರ್ ನಾನು ಎಲ್ಲಿ ಸೇರಿಸಬೇಕು ಒಟ್ಟು ಉದ್ದ 28 ಅಡಿ 3 ಅಂಗುಲ ಆಗಿದೆ ತುದಿಯಿಂದ ಭಾಗದವರೆಗೆ ಅದು ಸರಿಸುಮಾರು 21 ಅಡಿ 6 ಅಂಗುಲ ಆಗಿದೆ ಹೀಗಾಗಿ ಇದು ಸರಿಸುಮಾರು 75 70 ಪ್ರತಿಶತ ಆಗಿರುತ್ತದೆ ಇದು ಒಂದು ಪ್ರಮುಖವಾದ ಮಾಹಿತಿಯಾಗಿದೆ ನೀವು ಪರಿಕಲ್ಪನೆ ಮಾಡುವಾಗ ಮತ್ತು ವಿಮಾನದ ಸಂಪೂರ್ಣ ಸ್ಥಿರತೆಗೆ ಈ ಅಂಶಗಳು ಪ್ರಮುಖವಾಗಿರುತ್ತದೆ ಎಂದು ನೀವು ತಿಳಿದುಕೊಂಡಿದ್ದೀರಾ ಹಾಗಾದರೆ ವಿಮಾನದ ಸ್ಥಿರತೆಯನ್ನು ನಾವು ಹೇಗೆ ವಿನ್ಯಾಸ ಮಾಡಬಹುದು ಮತ್ತು ಸ್ಥಿರತೆಯು ನಿಯಂತ್ರಣದ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ CG ಸ್ಥಾನವು ಗುರುತಿಸುವುದು ತುಂಬಾ ಪ್ರಮುಖವಾಗಿರುತ್ತದೆ CG ಸ್ಥಾನವು ಎಲ್ಲಿರುತ್ತದೆ ಎಂದು ನಿಮಗೆ ಸ್ಥಿರತೆಯ ಬಗ್ಗೆ ಚರ್ಚಿಸುವಾಗ ತೋರಿಸುತ್ತೇನೆ ಪುನಹ ರೆಕ್ಕೆಯನ್ನು ಗಮನಿಸಿದರೆ ಅಲ್ಲಿ ಇನ್ನೊಂದು ಪ್ರಮುಖವಾದಂತಹ ಅಂಶವೂ ಇದೆ ಅದೇನೆಂದರೆ ಫ್ಯೂಸೆಲಾಜ್ ಉಲ್ಲೇಖ ರೇಖೆಯು ರೆಕ್ಕೆಗೆ ಸಮಾನಾಂತರದಲ್ಲಿ ಇದೆಯಾ ಎಂದು ಗುರುತಿಸಬೇಕು ಅಥವಾ ರೆಕ್ಕೆಯು ಸೆಟ್ಟಿಂಗ್ ಕೋನವನ್ನು ಹೊಂದಿದೆಯೇ ಎಂದು ನೋಡಬೇಕು ಇದು ರೆಕ್ಕೆ ಇದು ರೆಕ್ಕೆ ಯಾದರೆ ಅದನ್ನು ಹೇಗೆ ಸೇರಿಸಿರುತ್ತಾರೆ ಫ್ಯೂಸೆಲಾಜ್ ದಿಂದ ಸಮಾನಾಂತರದಲ್ಲಿ ಅಥವಾ ಅಲ್ಲಿ ಸೆಟ್ಟಿಂಗ್ ಕೋನವನ್ನು ನೀಡಿರುತ್ತಾರೆ ಅದನ್ನು ನಾವು ಸೆಟ್ಟಿಂಗ್ ಕೋನ ಎನ್ನುತ್ತೇವೆ ಹೀಗಾಗಿ ಒಮ್ಮೆ ನಾನು ಈ ರೆಕ್ಕೆಯನ್ನು ನೋಡಲು ಇಚ್ಛಿಸಿದರೆ ನೀವು ಗಮನಿಸಬಹುದು ನಾನು ಏಕೆ ರೆಕ್ಕೆಯ ಸೆಟ್ಟಿಂಗ್ ಕೋನವನ್ನು ಸ್ಥಿರತೆಯ ಸಂಶ್ಲೇಷಣೆಯಲ್ಲಿ ಯೋಚಿಸುತ್ತಿದ್ದೇನೆ ಎಂದು ಏಕೆಂದರೆ ಲಿಫ್ಟ್ ಮತ್ತು ನಿಯಂತ್ರಣ ಗುಣಲಕ್ಷಣಗಳಿಗಾಗಿ ರೆಕ್ಕೆಯ ಸೆಟ್ಟಿಂಗ್ ಕೋನ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಹೀಗಾಗಿ ನೀವು ಪರಿಕಲ್ಪನಾ ಚಿತ್ರವನ್ನು ಬಿಡಿಸಿಬೇಕಾದರೆ 1 ಅಥವಾ 2 ಡಿಗ್ರಿ ಸೆಟ್ಟಿಂಗ್ ಕೋನವನ್ನು ರೆಕ್ಕೆಗೆ ನೀಡಬೇಕಾಗುತ್ತದೆ ಮತ್ತು ಕೊನೆಯ ವಿನ್ಯಾಸದಲ್ಲಿ ನೀವು ರೆಕ್ಕೆಯ ಸೆಟ್ಟಿಂಗ್ ಕೋನವನ್ನು ನೀಡಬಹುದು ಅಥವಾ ನೀಡದಿರಬಹುದು ಅದು ಅವಶ್ಯಕತೆಯ ತಕ್ಕಂತೆ ಇರುತ್ತದೆ ಈಗ ಇಲ್ಲಿ ಗಮನಿಸಿದರೆ ನಮಗೆ ವಿಂಗ್ ಲೋಡಿಂಗ್ ತಿಳಿದಿದೆ ಅದು Vstall2WSCLmax ಮತ್ತು ವಿಂಗ್ ಲೋಡಿಂಗ್ ಸರಿ ಸುಮಾರು 100 kg ಪ್ರತಿ ಚದರ ಮೀಟರ್ ಆಗಿರುತ್ತದೆ ಹೀಗಾಗಿ ನಾನು ಹೀಗೆ ಬರೆಯುತ್ತೇನೆ Vstall21009 21 225 27 ms ಹೀಗಾಗಿ ಇಲ್ಲಿ ಸ್ಟಾಲ್ ವೇಗ ಸರಿ ಸುಮಾರು 22 23 ಇರುತ್ತದೆ ಮತ್ತು ಟೇಕಾಫ್ ಸ್ಥಿತಿಯಲ್ಲಿ ಅದು 27 28 ಆಗಿರುತ್ತದೆ ಅದು ಫ್ಲ್ಯಾಪ್ ಸ್ಥಿತಿಯ ಮೇಲೆ ಆಧಾರಿತವಾಗಿರುತ್ತದೆ ಹೀಗಾಗಿ ನಾವು ಇಲ್ಲಿಯವರೆಗೆ ಕಲೆತಿರುವ ಹಾಗೆ ಈ ಎಲ್ಲ ಸಂಖ್ಯೆಗಳು ಅರ್ಥಪೂರ್ಣವಾಗಿದೆ ಎಂದು ನೀವು ಗಮನಿಸಬಹುದು ನೋಡಿ ಇದು ವಿಮಾನದ ಅತ್ಯಂತ ಪ್ರಮುಖವಾದಂತಹ ಅಂಗವಾಗಿದೆ ಇದನ್ನು ನಿಮಗೆ ತಿಳಿದಿರುವ ಹಾಗೆ ಸ್ಟಬಿಲೈಜರ್ ಎನ್ನುತ್ತೇವೆ ಹಾಗಾದರೆ ಒಬ್ಬ ವಿನ್ಯಾಸಗಾರನಾಗಿ ನೀವು ಒಂದು ಸಂರಚನೆಯನ್ನು ಪರಿಕಲ್ಪಿಸುವುದಾದರೆ ನಾನು ಹೇಗೆ ಗಮನಿಸಬೇಕು ಎಂದರೆ ಇದು ಸಂಪೂರ್ಣವಾದಂತಹ ಅಡ್ಡ ಸ್ಟಬಿಲೈಜರ್ ಆಗಿದ್ದು ಮತ್ತು ಇಷ್ಟು ಭಾಗವು ಎಲಿವೇಟರ್ ಆದರೆ ಎಷ್ಟು ಪ್ರತಿಶತ ಪ್ರದೇಶವು ಎಲಿವೇಟರ್ ಆಗಿ ಕಾರ್ಯನಿರ್ವಹಿಸುತ್ತದೆ ಎಂದು ನನಗೆ ತಿಳಿದಿರಬೇಕು ಮತ್ತು ಇದರಿಂದ ನೀವು ಏನು ಗಮನಿಸಬಹುದು ಎಂದರೆ ಸಂಪೂರ್ಣ ಸ್ಟಬಿಲೈಜರ್ ಪ್ರದೇಶದ 30 ರಿಂದ 35 ಪ್ರತಿಶತ ಭಾಗವು ಇದು ಆಗಿರುತ್ತದೆ ಹೀಗಾಗಿ ನಾನು ವಿನ್ಯಾಸವನ್ನು ಪರಿಕಲ್ಪನೆ ಮಾಡುವಾಗ 30 ಪ್ರತಿಶತ ಭಾಗವನ್ನು ತೆಗೆದುಕೊಳ್ಳುತ್ತೇವೆ ಹಾಗೂ ವಿಸ್ತಾರದ ಸಂಸ್ಲೇಷಣೆಯಿಂದ ಕೂಡ ಇದನ್ನು ಕಂಡು ಹಿಡಿಯಬಹುದು ಮತ್ತು ಸಂಸ್ಲೇಷಣೆಯಿಂದ ಸಿಗುವಂತಹ ಸಂಖ್ಯೆಗಳನ್ನು ಪರಿಶೀಲಿಸಿ ನೋಡಿದಾಗ ನನಗೆ ಸಿಗುವಂತಹ ಮೌಲ್ಯಗಳು ಸರಿಯಾಗಿರುತ್ತದೆ ಎಂದು ತಿಳಿದು ಬರುತ್ತದೆ ಅಥವಾ ಈ ಸಂಖ್ಯೆಗಳು ಸಾಂಪ್ರದಾಯಿಕ ಬಾಲದ ಮೌಲ್ಯವನ್ನು ನೀಡುತ್ತದೆ ಅಥವಾ ಇಲ್ಲ ಎಂದು ನಿಗದಿತಪಡಿಸುತ್ತದೆ ಬಾಲದ ಸ್ವಲ್ಪ ಪ್ರಮಾಣವು ಎಲಿವೇಟರ್ ಆಗಿರುವುದನ್ನು ಇಲ್ಲಿ ನಾವು ನೋಡಬಹುದು ಮತ್ತು ಇದನ್ನು ಏಕೆ ನೀಡಲಾಗಿದೆ ಬಹಳಷ್ಟು ವಿಮಾನಗಳು ಇದನ್ನು ಹೊಂದಿರುವುದಿಲ್ಲ ಹೀಗಾಗಿ ನಾವು ಈ ಭಾಗದ ಬಗ್ಗೆ ಕೂಡ ಚರ್ಚಿಸಲಿದ್ದೇವೆ ಮತ್ತು ಹೇಗೆ ಈ ಭಾಗವು ವಿಮಾನವನ್ನು ನಿಯಂತ್ರಿಸಲು ಸಹಾಯಮಾಡುತ್ತದೆ ಎಂದು ತಿಳಿದುಕೊಳ್ಳೋಣ ನಾವು ಎಲಿವೇಟರ್ ಬಗ್ಗೆ ಮಾತನಾಡುವುದರಿಂದ ಅದರ ಪ್ರಾಮುಖ್ಯತೆಯು ವಿಮಾನದ CG ಸ್ಥಾನವನ್ನು ಕಂಡುಹಿಡಿಯಲು ಸಹಾಯವಾಗುತ್ತದೆ ಎಂದು ತಿಳಿದುಬರುತ್ತದೆ ಅದು ಕೂಡ ಒಂದು ಪ್ರಮುಖವಾದಂತಹ ವೀಕ್ಷಣೆ ಆಗಿರುತ್ತದೆ CG ಸ್ಥಾನವು ಲ್ಯಾಂಡಿಂಗ್ ಗೇರ್ ಸನಿಹ ಇರಬೇಕು ಮತ್ತು CG ಸ್ಥಾನವು ಹಿಂದಿನ ಲ್ಯಾಂಡಿಂಗ್ ಗೇರ್ ಗಿಂತ ಸ್ವಲ್ಪ ಮುಂದೆ ಇರಬೇಕು CG ಸ್ಥಾನವು ಹಿಂದಿನ ಲ್ಯಾಂಡಿಂಗ್ ಗೇರ್ ಗಿಂತ ಹಿಂದೆ ಇದ್ದರೆ ವಿಮಾನವು ಈ ರೀತಿ ಆಗಬಹುದು ಮತ್ತು ಇಲ್ಲಿನ ಅಳತೆಗಳನ್ನು ನೀವು ಗಮನಿಸಿದರೆ CG ಸ್ಥಾನವು ಸರಿಸುಮಾರು 8 5 ಅಡಿ ಮುಂದೆ ಇರುತ್ತದೆ ಮತ್ತು ಲ್ಯಾಂಡಿಂಗ್ ಗೇರ್ 9 ದೂರದಲ್ಲಿರುತ್ತದೆ ಹಾಗಾದರೆ ನಾವು ಇಲ್ಲಿಏನು ತಿಳಿದುಕೊಳ್ಳಬಹುದು ಎಂದರೆ CG ಪ್ರಪ್ರಥಮವಾಗಿ ಇಲ್ಲಿ ಪ್ರಯಾಣಿಕರ ಇರುವ ಜಾಗದ ಸನಿಹ ಇರುತ್ತದೆ ಕಾಕ್ಪಿಟ್ ಮುಂತಾದವು ಇಲ್ಲಿರುತ್ತವೆ ಮತ್ತು CG ಸ್ಥಾನ ಹಿಂದಿನ ಲ್ಯಾಂಡಿಂಗ್ ಗೇರ್ ಗಿಂತ ಹಿಂದೆ ಇರುತ್ತದೆ ಹೀಗಾಗಿ ಅದು ಕೂಡ ನಮಗೆ ತಿಳಿದಿರುತ್ತದೆ ಮತ್ತು ನೀವು ಇಲ್ಲಿ ಗಮನಿಸಿದರೆ ಇನ್ನೊಂದು ಪ್ರಶ್ನೆಯು ವಿಮಾನವನ್ನು ನೋಡಿದಾಗ ನಿಮಗೆ ಮೂಡುತ್ತದೆ ಅದೇನೆಂದರೆ ಸ್ಪ್ಯಾನ್ ಉದ್ದ ಮತ್ತು ವಿಮಾನದ ಉದ್ದದ ಅನುಪಾತವು ಎಷ್ಟು ಆಗಿರುತ್ತದೆ ಇದು ಸ್ಪ್ಯಾನ್ ಆದರೆ ಉದ್ದ ಎಷ್ಟು ಆಗಿರಬೇಕು ಅನುಪಾತವು ಎಷ್ಟು ಇರಬೇಕು ಸಾಮಾನ್ಯವಾಗಿ ಈ ಉದಾಹರಣೆಗೆ ವಿಮಾನದ ಒಟ್ಟು ಉದ್ದ 28 ಅಡಿ 3 ಅಂಗುಲ ಇದೆ ಹಾಗೂ ನೀವು ಸ್ಪ್ಯಾನ್ ಗಮನಿಸಿದರೆ ಅದು 36 ಅಡಿ ಇದೆ ಹೀಗಾಗಿ 36 28ದಿಂದ ಭಾಗಿಸಿದರೆ ಅಂದರೆ ಆರಂಭಿಕ ಪರಿಕಲ್ಪನಾ ವಿನ್ಯಾಸದಲ್ಲಿ ಸರಿಸುಮಾರು ಸ್ಪ್ಯಾನ್ನ 70 75 ಪ್ರತಿಶತ ಆಗುತ್ತದೆ ಹಾಗೂ ಸಾಂಪ್ರದಾಯಿಕ ವಿಮಾನದಲ್ಲಿ ಬೇಕಾಗಿರುವುದನ್ನು ನಾವು ಇಲ್ಲಿ ನೋಡಬಹುದು ಅಂದರೆ ಒಟ್ಟು ಉದ್ದವು ಸರಿಸುಮಾರು ಒಟ್ಟು ಸ್ಪ್ಯಾನ್ನ 75 ಪ್ರತಿಶತ ಆಗಿರುತ್ತದೆ ಈ ಪ್ರಮುಖವಾದಂತಹ ವೀಕ್ಷಣೆ ನೀವು ತಿಳಿದುಕೊಂಡಿರಬೇಕು ಹಾಗೂ ಇನ್ನೊಂದು ಪ್ರಶ್ನೆ ನಮ್ಮಲ್ಲಿ ಮೂಡುವುದು ಯಾವುದು ಎಂದರೆ ವ್ಯಾಸವು ಎಷ್ಟು ಆಗಿರಬೇಕು ಫ್ಯೂಸೆಲಾಜ್ ಗರಿಷ್ಠ ವ್ಯಾಸವು ಎಷ್ಟು ಆಗಿರಬೇಕು ಎಂಬುದು ಪ್ರಯಾಣಿಕರು ಹಾಗೂ ಪ್ರಯಾಣಿಕರ ಸಂಖ್ಯೆ ಮೇಲೆ ನಿರ್ಧಾರಿತವಾಗಿರುತ್ತದೆ ಎಂದು ನಾವು ತಿಳಿದುಕೊಂಡಿರಬೇಕು ಆದರೆ ಈ 6 ಸೀಟುಗಳನ್ನು ಹೊಂದಿರುವಂತಹ ವಿಮಾನದ ಆಗಲೂ ಸರಿಸುಮಾರು 50 ಅಂಗುಲ ಇದೆ 50 ಅಂಗುಲ ಎಂದರೆ ಸರಿಸುಮಾರು 4 ಅಡಿ ಮತ್ತು ಎತ್ತರವು ಸರಿಸುಮಾರು 43 ಅಂಗುಲ ಅಂದರೆ ಸರಿಸುಮಾರು 3 ಅಡಿ ಆಗುತ್ತದೆ ಹೀಗಾಗಿ 50 ಅಂಗುಲ ಮತ್ತು 30 ಅಂಗುಲ ಅಡ್ಡ ವಿಭಾಗ ಅಂದರೆ ಫ್ಯೂಸೆಲಾಜ್ ಅಗಲ ಮತ್ತು ಎತ್ತರ ಆಗಿರುತ್ತದೆ ಹೀಗಾಗಿ ವಿಮಾನಗಳ ಫ್ಯೂಸೆಲಾಜ್ ಗಳಲ್ಲಿ ನಡೆದಾಡುವುದಿಲ್ಲ ಕುಸಿದುಕೊಂಡು ಹೋಗಿ ಕುಳಿತುಕೊಳ್ಳಬೇಕು ಆದರೆ ಏರ್ ಬಸ್ ಅಥವಾ ಬೋಯಿಂಗ್ ಅಥವಾ ದೊಡ್ಡ ವಿಮಾನಗಳ ಫ್ಯೂಸೆಲಾಜ್ಗಳಲ್ಲಿ ನೀವು ನಡೆದಾಡಬಹುದು ಹೀಗಾಗಿ ಅವುಗಳ ವ್ಯಾಸವು ಹೆಚ್ಚಾಗಿರುತ್ತದೆ ಅಂದರೆ ಅವುಗಳ ಅವಶ್ಯಕತೆ ಬೇರೆಯಾಗಿರುತ್ತದೆ ಆದರೆ ಸೂಕ್ತ ಪ್ರಮಾಣದ ಲಿಫ್ಟ್ ಉತ್ಪಾದಿಸುವವರೆಗೂ ಅದು ಏರೋಡೈನಮಿಕ್ ದೃಷ್ಟಿಯಿಂದ ಹೆಚ್ಚಿನ ವ್ಯತ್ಯಾಸ ನೀಡುವುದಿಲ್ಲ ನಾವು ಉದ್ದದ ಬಗ್ಗೆ ಚರ್ಚಿಸುತ್ತಿದ್ದೆವು ಏಕೆಂದರೆ ಹೇಗೆ ಅಡ್ಡ ಬಾಲವನ್ನು ಸೇರಿಸಬಹುದು ಎಂದು ನೆನಪಿನಲ್ಲಿಟ್ಟುಕೊಳ್ಳಿ ಅದರ ಪ್ರಮಾಣವು ಎಷ್ಟು ಆಗಿರಬೇಕು ಮತ್ತು ಅದನ್ನು ನೋಡುವ ಒಂದು ಸೂಕ್ತ ವಿಧಾನವನ್ನು ಪರಿಕಲ್ಪನಾ ಹಂತದಲ್ಲಿ ನಿರ್ಧರಿಸಿದ್ದೆವು ಅದು VH ಬಾಲದ ಘನ ಅಳತೆಯ ಅನುಪಾತವಾಗಿತ್ತು ಹೀಗಾಗಿ ಸಂಖ್ಯಾಶಾಸ್ತ್ರದ ಮೂಲಕ ಒಂದು ಮೌಲ್ಯವನ್ನು ಬಾಲದ ಘನ ಅಳತೆಗೆ ನೀಡಲಾಗಿದೆ ಹಾಗೂ ಬಾಲದ ಘನ ಅಳತೆ ಅನುಪಾತಕ್ಕೆ ಏನು ಪ್ರಮುಖವಾಗಿದೆ ಎಂದು ನಿಮಗೆ ತಿಳಿದಿದೆ ಹೀಗಾಗಿ ನೌಕ ವಿಮಾನಕ್ಕೆ ಸಾಮಾನ್ಯವಾದ ವಾಯುಯಾನ ಕ್ಕೆ ಎರಡು ಟರ್ಬೋ ಪ್ರೋಪ ಹೊಂದಿರುವ ವಿಮಾನಕ್ಕೆ ಮತ್ತು ಜೆಟ್ ಚಾಲಿತ ವಿಮಾನಕ್ಕೆ ನಾವು ಕೆಲವು ಮೌಲ್ಯಗಳನ್ನು ನೀಡಬೇಕಾಗಿದೆ ಅಲ್ಲಿ CHT ಅಡ್ಡ ಬಾಲದ ಘನ ಅಳತೆ ಅನುಪಾತ ಆಗಿರುತ್ತದೆ ಮತ್ತು CVT ಲಂಬ ಬಾಲದ ಘನ ಅಳತೆ ಅನುಪಾತ ಆಗಿರುತ್ತದೆ ಮತ್ತು CHT ನಾವು ವ್ಯಾಖ್ಯಾನಿಸಬಹುದು CHTLHTSHTCwSw ಮತ್ತು CVTLVTSVTbwSw ಲಂಬ ಬಾಲದ ಘನ ಅಳತೆ ಅನುಪಾತ ಒಂದು ಆಯಾಮ ಇಲ್ಲದ ಸ್ಪ್ಯಾನ್ ಮೌಲ್ಯ ಆಗಿರುತ್ತದೆ ಅದೇ ರೀತಿ ಅಡ್ಡ ಬಾಲದ ಘನ ಅಳತೆ ಅನುಪಾತ ಒಂದು ಆಯಾಮ ಇಲ್ಲದ ಕಾರ್ಡ್ಮೌಲ್ಯ ಆಗಿರುತ್ತದೆ ನಿರ್ದಿಷ್ಟವಾಗಿ ಅದು ಮೀನ್ ಏರೋಡೈನಮಿಕ್ ಕಾರ್ಡ್ ಆಗಿರುತ್ತದೆ ಹೀಗಾಗಿ ಇವುಗಳ ಮೌಲ್ಯವು ಸರಿಸುಮಾರು 0 5 ಮೌಲ್ಯ ನೌಕಾಯಾನಕ್ಕೆ 0 7 ಸಾಂಪ್ರದಾಯಿಕ ವಾಯುಯಾನಕ್ಕೆ 0 0 ಎರಡು ಟರ್ಬೋ ಪ್ರಾಪ್ ಹೊಂದಿರುವ ವಿಮಾನಕ್ಕೆ ಮತ್ತು ಇದಕ್ಕೆ ಸಾಮಾನ್ಯವಾಗಿ 0 04 0 08 0 09 ಆಗಿರುತ್ತವೆ ಆದರೆ ಪರಿಕಲ್ಪನಾ ಹಂತದಲ್ಲಿ ಉಪಯೋಗಿಸಬಹುದು ಆದರೂ ಒಂದು ಪ್ರಶ್ನೆಯೂ ಇಲ್ಲಿ ಮೂಡುತ್ತದೆ ಏನೆಂದರೆ ಎಷ್ಟು ಪ್ರಮಾಣದ LHT ಮೌಲ್ಯ ಐತಿಹಾಸಿಕ ಮಾಹಿತಿಯಿಂದ ತೆಗೆದುಕೊಳ್ಳಬೇಕು ಅಲ್ಲಿ ಕೆಲವೊಂದು ನಿಯಮಗಳಿವೆ LHT ಎಂದರೆ lt ಅಂದರೆ ಬಾಲದ a c ಮತ್ತು ವಿಮಾನದ CG ನಡುವಿನ ಅಂತರವಾಗಿದೆ ಆದರೆ ನಮಗೆ CG ಸ್ಥಾನವು ತಿಳಿದಿಲ್ಲ ಹೀಗಾಗಿ ನಾವು ರೆಕ್ಕೆಯ a c ದಿಂದ ಬಾಲದ a c ವರೆಗೆ ತೆಗೆದುಕೊಳ್ಳುತ್ತೇವೆ ಹಾಗೂ ರೆಕ್ಕೆಯ a c ಮತ್ತು ವಿಮಾನದ CG ಸನಿಹ ಇರುತ್ತದೆ ಎಂದು ನಮಗೆ ತಿಳಿದಿದೆ ಹೀಗಾಗಿ ಇದು ಸಾಮಾನ್ಯ ವಾದಂತಹ ಸಂಖ್ಯೆಯಾಗಿದೆ ಇದು ಯಾಕೆ ಪ್ರಮುಖವಾಗಿದೆ ನೀವು ಗಮನಿಸಬಹುದು ನಾನು ನೌಕಾಯಾನ ವನ್ನು ಅಥವಾ ಸಾಮಾನ್ಯವಾದಂತಹ ಅನುದಾನವನ್ನು ವಿನ್ಯಾಸಸುತ್ತಿದ್ದೇನೆ ಹೀಗಾಗಿ ನನಗೆ CHT ಮೌಲ್ಯ 0 7 ತಿಳಿದಿದೆ ಆದ್ದರಿಂದ ಅದೇ ಕ್ಷಣದಲ್ಲಿ 0 7 LHT ಗೆ ಸಮವಾಗಿದೆ ಎಂದು ಬರೆಯುತ್ತೇನೆ LHT ನನಗೆ ಇಲ್ಲಿಂದ ಹೀಗಾಗಿ ಇದರಿಂದ ನಾನು ಏನಿದು SHT ಎಂದು ಕಂಡುಹಿಡಿಯಬೇಕಾಗಿದೆ ಇದು ಅನುಪಾತ c ನನಗೆ ತಿಳಿದುಕೊಳ್ಳಬೇಕಾಗಿದೆ ಈಗಾಗಲೇ ನಾನು ಪರಿಕಲ್ಪನಾ ಹಂತದ ರೆಕ್ಕೆಯ ವಿನ್ಯಾಸವನ್ನು ತಿಳಿದುಕೊಂಡಿದ್ದೇನೆ ರೆಕ್ಕೆಯ ಪ್ರದೇಶ ತಿಳಿದಿದೆ ಹೀಗಾಗಿ ಎಷ್ಟು ಪ್ರಮಾಣದ ಬಾಲದ ಪ್ರದೇಶವು ಸಾಧಾರಣ ಪರಿಕಲ್ಪನೆ ಹಂತದಲ್ಲಿ ಬೇಕಾಗುತ್ತದೆ ಎಂದು ನೀವು ಕಂಡುಹಿಡಿಯಬಹುದು ಹಾಗಾದರೆ ವಿನ್ಯಾಸಗಾರರು ಏನು ಮಾಡುತ್ತಾರೆ ಇಲ್ಲಿ ದೊರಕುವಂತಹ ಸಂಖ್ಯೆಯನ್ನು ಪರಿಶೀಲಿಸುತ್ತಾರೆ ಸಂಪೂರ್ಣ ರೆಕ್ಕೆಯ ಪ್ರದೇಶದಲ್ಲಿ ಎಷ್ಟು ಪ್ರಮಾಣದ ಬಾಲದ ಪ್ರದೇಶದ ಅನುಪಾತವು ಆಗಿದೆ ಎಂದು ನೋಡುತ್ತಾರೆ ಹೀಗಾಗಿ ಸಂಖ್ಯಾಶಾಸ್ತ್ರದ ಮಾಹಿತಿಯು ಅದರಲ್ಲಿ ಇರುತ್ತದೆ ಅದು 15 ಪ್ರತಿಶತ 20 ಪ್ರತಿಶತ ಅಥವಾ ಅದು ಕೇವಲ 4 ಪ್ರತಿಶತ 2 ಪ್ರತಿಶತ ಇರುತ್ತದೆ ಎಂದು ನೋಡಬೇಕು ಇವೆಲ್ಲವೂ ವಿನ್ಯಾಸಗಾರರಿಗೆ ಅವರು ಸರಿಯಾದ ದಾರಿಯಲ್ಲಿ ಹೋಗುತ್ತಿದ್ದಾರೆ ಎಂಬುವ ಭಾವನೆಯನ್ನು ನೀಡುತ್ತದೆ ನಾವು ಅವೆಲ್ಲವುಗಳ ಬಗ್ಗೆಯೂ ಚರ್ಚಿಸೋಣ ಆದರೆ ಮೊದಲನೇ ಸಂಖ್ಯೆಯನ್ನು ಹೇಗೆ ಪಡೆಯಬೇಕು ಎಂಬುದನ್ನು ನಾನು ನಿಮಗೆ ತಿಳಿಸುತ್ತಿದ್ದೇನೆ ನಂತರ ಮಧ್ಯಂತರ ಹಂತದಲ್ಲಿ ನಾವು ಸರಿಯಾಗಿ ಮಾಡುತ್ತಿದ್ದೇವೆ ಅಥವಾ ಇಲ್ಲ ಎಂದು ನೋಡುವಂತಹ ಕ್ರಿಯೆ ಇದೆ ಇಂತಹ ಭಾವನೆಗಳನ್ನು ನೀಡುವಂತಹ ಸಾಕಷ್ಟು ಸಂಖ್ಯಾಶಾಸ್ತ್ರದ ಮಾಹಿತಿಗಳು ಇವೆ ಮತ್ತು ನಾನು ನಿಮಗೆ ಮತ್ತೆ ಮತ್ತೆ ಹೇಳುತ್ತಿದ್ದೇನೆ ಏನೆಂದರೆ ನಾವು ಒಂದು ಸಾಮಾನ್ಯವಾದಂತಹ ವಿಮಾನವನ್ನು ತೆಗೆದುಕೊಂಡಿರಬೇಕು ಅದರಿಂದ ನಾವು ಸರಿಯಾದ ದಾರಿಯಲ್ಲಿ ಸಾಗುತ್ತಿದ್ದೇವೆ ಅಥವಾ ಇಲ್ಲ ಎಂದು ತಿಳಿದು ಬರುತ್ತದೆ ಈ ಎಲ್ಲಾ ಹಿನ್ನೆಲೆಗಳನ್ನು ತಿಳಿದುಕೊಂಡ ಮೇಲೆ ಎಷ್ಟು ಪ್ರಮಾಣದ ಎಲಿವೇಟರ್ ಪ್ರದೇಶ ಎಳಿರೋನ ಪ್ರದೇಶ ಇರಬೇಕೆಂದು ಹೇಗೆ ಪರಿಕಲ್ಪನಾ ಹಂತದಲ್ಲಿ ಖಚಿತಪಡಿಸಿಕೊಳ್ಳಬೇಕು ಹೇಗೆ ನಾನು ರಡ್ಡರ್ ಪ್ರದೇಶವನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ನಾವು ನಿರ್ದಿಷ್ಟವಾಗಿ ಹೇಳಬಹುದು ಹೀಗಾಗಿ ಪೆನ್ ಪೆನ್ಸಿಲ್ಗಳನ್ನು ಮತ್ತು ಈ ಮಾಹಿತಿಗಳನ್ನು ಉಪಯೋಗಿಸಿಕೊಂಡು ನಾನು ನನ್ನ ಮೊದಲನೇ ಹಂತದ ಪರಿಕಲ್ಪನಾ ವಿಮಾನವನ್ನು ಚಿತ್ರಿಸಲು ಮುಂದಾಗಬೇಕು ಅಲ್ಲಿ ಆಕಾರದ ಪ್ರಮಾಣವು ಅನುಪಾತದಲ್ಲಿ ಇರಬೇಕು ನಂತರ ಕೊನೆಯ ಸಂಸ್ಲೇಷಣೆ ಗೆ ಹೋಗಬಹುದು ಮತ್ತು ಅವುಗಳನ್ನು ಪರಿಷ್ಕರಿಸಬಹುದು ಈ ರೀತಿ ಮುಂದಿನ ಒಂದು ಅಥವಾ ಎರಡು ಉಪನ್ಯಾಸಗಳಲ್ಲಿ ಇವೆಲ್ಲ ಸಂಖ್ಯೆಗಳನ್ನು ಹೇಗೆ ಪಡೆದುಕೊಳ್ಳಬೇಕು ಮತ್ತು ಸರಳವಾಗಿ ಒಂದು ಒಳ್ಳೆಯ ವಿಮಾನದ ಚಿತ್ರವನ್ನು ಅನುಪಾತಕ್ಕೆ ಅನುಗುಣವಾಗಿ ಬಿಡಿಸಬೇಕು ಎಂಬುವುದನ್ನು ತಿಳಿಸುತ್ತೇನೆ